ಈ ನಿರ್ದಿಷ್ಟ ಉಪನ್ಯಾಸವು ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದ್ದು ದೊಡ್ಡ ಪ್ರಮಾಣದ ಕೈಗಾರಿಕಾ ಅಂತರ್ಜಾಲವನ್ನು ನಿರ್ಮಿಸಲು ಬಹಳ ಮುಖ್ಯವಾದ ತಂತ್ರಜ್ಞಾನವಾಗಿದೆ ಹಿಂದಿನ ಉಪನ್ಯಾಸಗಳಲ್ಲಿ ನಾನು ಈಗಾಗಲೇ ವಿಶ್ಲೇಷಣೆಯ ಅಗತ್ಯವನ್ನು ತೋರಿಸಿದ್ದೇನೆ ಡೇಟಾ ವನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತದೆ ಮತ್ತು ಅದರ ನಂತರ ವಿಶ್ಲೇಷಿಸಬೇಕಾಗುತ್ತದೆ ಐಐಓಟಿ ಸನ್ನಿವೇಶಗಳಿಗಾಗಿ ಉದ್ಯಮ ಪ್ರಮಾಣದಲ್ಲಿ ಮಾತನಾಡಿದ ಡೇಟಾ ವನ್ನು ನಾವು ನೋಡಿದ್ದೇವೆ ಇವು ಸಾಮಾನ್ಯವಾಗಿ 3 ವಿ ಗಳ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ 5 ವಿ ಗಳ ಮೂಲಕ ಮತ್ತು 7 ವಿ ಗಳ ಮೂಲಕ ರಚನೆರಹಿತವಾದ ಡೇಟಾ ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಇದನ್ನು ವಿವರವಾಗಿ ನೋಡಿದ್ದೇವೆ ಆದ್ದರಿಂದ ದೊಡ್ಡ ಡೇಟಾ ದ ಗುಣಲಕ್ಷಣಗಳನ್ನು ಮತ್ತಷ್ಟು ತಿಳಿಯುವ ಮೊದಲು ಡೇಟಾ ವನ್ನು ನೀವು ಹೇಗೆ ನಿರ್ವಹಿಸುವುದು ಎಂಬುದು ಪ್ರಶ್ನೆ ವಿಶ್ಲೇಷಣಾ ದೃಷ್ಟಿಕೋನದಿಂದ ವಿಭಿನ್ನ ವಿಶ್ಲೇಷಣಾ ವಿಧಾನಗಳು ಯಾವುವು ಈ ರೀತಿಯ ಡೇಟಾ ವನ್ನು ನಿರ್ವಹಿಸಲು ವಿಭಿನ್ನ ಸಾಧನಗಳು ಮತ್ತು ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ನೀವು ಡೇಟಾ ವನ್ನು ಎಲ್ಲಿ ಸಂಗ್ರಹಿಸುತ್ತೀರಿ ಎಲ್ಲಿ ಪ್ರಕ್ರಿಯೆಗೊಳಿಸುತ್ತೀರಿ ಎಂಬುದು ಬಹಳ ಮುಖ್ಯ ಮತ್ತು ನಾವು ದೊಡ್ಡ ಪ್ರಮಾಣದ ಅನುಷ್ಠಾನಗಳ ಬಗ್ಗೆ ಮಾತನಾಡುತ್ತಿದ್ದರೆ ನಾವು ಒಂದೇ ಸರ್ವರ್ ಅಥವಾ ಕಡಿಮೆ ಸಾಮರ್ಥ್ಯದ ಸರ್ವರ್ ಗಳನ್ನು ಮೀರಿ ಮಾತನಾಡಬೇಕಾಗಿದೆ ನಾವು ದೊಡ್ಡ ಪ್ರಮಾಣದ ಏಕ ಸರ್ವರ್ ಬಗ್ಗೆ ಮಾತನಾಡಬೇಕಾಗಿಲ್ಲ ಆದರೆ ಸರ್ವರ್ ಗಳು ಸರ್ವರ್ ಸಂಸ್ಥೆಗಳು ವಿಭಿನ್ನ ಸರ್ವರ್ ಗಳ ಸಂಪರ್ಕ ಇತ್ಯಾದಿಗಳ ಬಗ್ಗೆ ಮಾತನಾಡಬೇಕು ಇದನ್ನು ಡೇಟಾ ಸೆಂಟರ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಡೇಟಾ ಕೇಂದ್ರ ಎಂದರೇನು ಡೇಟಾ ಕೇಂದ್ರವು ಮೂಲತಃ ಎಲ್ಲಾ ರೀತಿಯ ಹೆಚ್ಚಿನ ಸಾಮರ್ಥ್ಯದ ಕಂಪ್ಯೂಟೇಶನಲ್ ಸೌಲಭ್ಯಗಳನ್ನು ಹೊಂದಿದೆ ಹೆಚ್ಚಿನ ಸಾಮರ್ಥ್ಯ ಹೆಚ್ಚಿನ ಕಾರ್ಯಕ್ಷಮತೆ ಹೊಂದಿರುವ ಕಂಪ್ಯೂಟೇಶನಲ್ ಸಿಸ್ಟಂ ಗಳು ಹೈ ಎಂಡ್ ಪ್ರೊಸೆಸರ್ ಹೈ ಎಂಡ್ ಸ್ಟೋರೇಜ್ ಹೈ ಎಂಡ್ ಮೆಮೊರಿ ಮತ್ತು ಹೈ ಎಂಡ್ ಕಂಪ್ಯೂಟೇಶನಲ್ ಅಥವಾ ನೆಟ್ವರ್ಕ್ ಸೌಲಭ್ಯಗಳನ್ನು ಹೊಂದಿದೆ ಆದ್ದರಿಂದ ಎಲ್ಲವೂ ಉನ್ನತ ಮಟ್ಟದ್ದಾಗಿರಬೇಕು ಇವುಗಳನ್ನು ನಿಮಗೆ ಡೇಟಾ ಕೇಂದ್ರ ಮಾತ್ರ ನೀಡುತ್ತದೆ ನೈಜ ಜೀವನದ ಕೈಗಾರಿಕಾ ಐಒಟಿ ಸನ್ನಿವೇಶಗಳ ಅಗತ್ಯತೆಗಳನ್ನು ಪೂರೈಸಲು ಒಂದೇ ಡೇಟಾ ಕೇಂದ್ರವು ಸಾಕಾಗುವುದಿಲ್ಲ ಈ ಸಂದರ್ಭದಲ್ಲಿ ಡೇಟಾ ಕೇಂದ್ರಗಳ ಜಾಲವು ಅಗತ್ಯವಾಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಡೇಟಾ ಕೇಂದ್ರಗಳ ಬಗ್ಗೆ ಮಾತನಾಡಲಿದ್ದೇವೆ ಡೇಟಾ ಸೆಂಟರ್ ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ಅವಶ್ಯಕತೆ ಮತ್ತು ಅವು ಡೇಟಾ ಮೂಲದ ನಡುವಿನ ಅಂತರವನ್ನು ಹೇಗೆ ನಿವಾರಿಸುತ್ತವೆ ಮತ್ತು ಡೇಟಾ ದ ವಿಶ್ಲೇಷಣೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಇಲ್ಲಿ ಪ್ರಯತ್ನಿಸಲಿದ್ದೇವೆ ನಂತರ ವಿಶ್ಲೇಷಣೆ ಬರುತ್ತದೆ ನೀವು ಬರುವ ಡೇಟಾ ವನ್ನು ಹೇಗೆ ನಿರ್ವಹಿಸುತ್ತೀರಿ ಆದ್ದರಿಂದ ನೀವು ಡೇಟಾ ವನ್ನು ಸಂಗ್ರಹಿಸಬೇಕು ಈ ಡೇಟಾ ಕೇಂದ್ರಗಳು ಮತ್ತು ಡೇಟಾ ಸೆಂಟರ್ ನೆಟ್ವರ್ಕ್ ಗಳು ಡೇಟಾ ವನ್ನು ಪ್ರಕ್ರಿಯೆಗೊಳಿಸಬೇಕು ಇದೇ ಡೇಟಾ ದ ವಿಶ್ಲೇಷಣೆ ಅದನ್ನೇ ನಾವು ಇಲ್ಲಿ ಮಾತನಾಡಲಿದ್ದೇವೆ ಆದ್ದರಿಂದ ಡೇಟಾ ಸೆಂಟರ್ ಎಂದರೇನು ನಾನು ಇಲ್ಲಿ ಮೊದಲೇ ಹೇಳುತ್ತಿದ್ದಂತೆ ನಾವು ಮಾತನಾಡುತ್ತಿರುವುದು ನೆಟ್ವರ್ಕ್ ನೆಟ್ವರ್ಕ್ ಮಾಡಲಾದ ಕಂಪ್ಯೂಟರ್ ಗಳು ನೆಟ್ವರ್ಕ್ ಮಾಡಲಾದ ಸರ್ವರ್ ಗಳು ಒಟ್ಟಿಗೆ ನೆಟ್ವರ್ಕ್ ಮಾಡಲಾದ ಹೈ ಎಂಡ್ ಸರ್ವರ್ ಗಳು ಮತ್ತು ನೆಟ್ವರ್ಕ್ಡ್ ಸ್ಟೋರೇಜ್ ನ ಉನ್ನತ ಮಟ್ಟದ ಕಂಪ್ಯೂಟೇಶನಲ್ ಸೌಲಭ್ಯದ ಬಗ್ಗೆ ಇತ್ಯಾದಿ ವಿಷಯಗಳನ್ನು ನಾವು ಇಲ್ಲಿ ತಿಳಿಯುತ್ತೇವೆ ಈ ದೊಡ್ಡ ಪ್ರಮಾಣದ ಉದ್ಯಮಗಳಲ್ಲಿ ಅವರ ಮಾಹಿತಿ ವ್ಯವಸ್ಥೆಗಳು ಈ ಡೇಟಾ ಕೇಂದ್ರಗಳ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಈ ಎಲ್ಲಾ ಡೇಟಾ ವನ್ನು ಈ ಡೇಟಾ ಕೇಂದ್ರಗಳು ಸಂಗ್ರಹಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ಡೇಟಾ ಕೇಂದ್ರಗಳಿಗೆ ವಿಭಿನ್ನ ಉದಾಹರಣೆಗಳಿವೆ ಡೇಟಾ ಕೇಂದ್ರಗಳು ಸಾಕಷ್ಟು ವ್ಯಾಪಕವಾಗಿ ಲಭ್ಯವಿದೆ ಗೂಗಲ್ ಅಮೆಜಾನ್ ಸಿಸ್ಕೋ ದಂತಹ ದೊಡ್ಡ ಪ್ರಮಾಣದ ಕಂಪನಿಗಳು ತಮ್ಮದೇ ಆದ ಡೇಟಾ ಕೇಂದ್ರಗಳನ್ನು ಹೊಂದಿವೆ ಇತರರು ಈ ಡೇಟಾ ಸೆಂಟರ್ ಸೌಲಭ್ಯಗಳನ್ನು ಬಾಡಿಗೆಗೆ ಪಡೆಯುತ್ತಾರೆ ಇನ್ನೂ ಅನೇಕ ಕಂಪನಿಗಳು ತಮ್ಮದೇ ಆದ ಡೇಟಾ ಕೇಂದ್ರಗಳನ್ನು ಹೊಂದಿವೆ ಮತ್ತು ಡೇಟಾ ಕೇಂದ್ರಗಳನ್ನು ನಿರ್ವಹಿಸುವುದು ವಿಭಿನ್ನ ವಿಷಯವಾಗಿದೆ ಆದ್ದರಿಂದ ನಾವು ಡೇಟಾ ಕೇಂದ್ರ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಒಂದೇ ಡೇಟಾ ಕೇಂದ್ರದ ಬಗ್ಗೆ ಮಾತನಾಡುವುದಿಲ್ಲ ನಾವು ಡೇಟಾ ಕೇಂದ್ರದ ಜಾಲದ ಬಗ್ಗೆ ಮಾತನಾಡುತ್ತಿದ್ದೇವೆ ಏಕೆಂದರೆ ಅದು ಹೆಚ್ಚು ಪ್ರಸ್ತುತವಾಗಿದೆ ಮತ್ತು ಅದನ್ನು ಐಐಓಟಿ ಸಂದರ್ಭಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ ಆದ್ದರಿಂದ ಡಾಟಾ ಸೆಂಟರ್ ನೆಟ್ವರ್ಕ್ ನಲ್ಲಿ ಮೂಲತಃ ಕಂಪ್ಯೂಟೇಶನಲ್ ಸ್ಟೋರೇಜ್ ಮತ್ತು ನೆಟ್ವರ್ಕ್ ಘಟಕಗಳನ್ನು ಒಳಗೊಂಡ ಈ ಎಲ್ಲಾ ವಿಭಿನ್ನ ಡೇಟಾ ಸೆಂಟರ್ ಸಂಪನ್ಮೂಲಗಳನ್ನು ಹೊಂದಿವೆ ಅವು ಪರಸ್ಪರ ಒಂದಕ್ಕೊಂದು ಸಂಪರ್ಕಗಳನ್ನು ಹೊಂದಿವೆ ಆದ್ದರಿಂದ ವಿಭಿನ್ನ ಡೇಟಾ ಕೇಂದ್ರಗಳು ಒಂದಕ್ಕೊಂದು ಸಂಪರ್ಕಗೊಳ್ಳುತ್ತವೆ ಮತ್ತು ಅದು ಕಾಲಾನಂತರದಲ್ಲಿ ಬರಲಿರುವ ವಿವಿಧ ಡೇಟಾ ಲೋಡ್ ಗಳನ್ನು ನಿರ್ವಹಿಸುವುದು ಸೇರಿದಂತೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಈ ನೆಟ್ವರ್ಕ್ ಅಂತರ್ಸಂಪರ್ಕಿತ ಡೇಟಾ ಕೇಂದ್ರಗಳನ್ನು ಹೊಂದಿದ್ದರೆ ಸಮಯಕ್ಕೆ ತಕ್ಕಂತೆ ಬರಲಿರುವ ಆ ರೀತಿಯ ಡೇಟಾ ಲೋಡ್ ಗಳು ಮತ್ತು ಕಂಪ್ಯೂಟೇಶನಲ್ ಲೋಡ್ ಗಳನ್ನು ಸರಿಯಾದ ರೀತಿಯಲ್ಲಿ ಸಮತೋಲನದಲ್ಲಿ ನಿಭಾಯಿಸಬಹುದು ಆದ್ದರಿಂದ ನಾವು ಮುಂದೆ ಹೋಗುವ ಮೊದಲು ಡೇಟಾ ಕೇಂದ್ರವು ಹೇಗೆ ಕಾಣುತ್ತದೆ ಎಂಬುದನ್ನು ಚಿತ್ರಾತ್ಮಕವಾಗಿ ನಿಮಗೆ ತೋರಿಸುತ್ತೇನೆ ಡೇಟಾ ಕೇಂದ್ರದ ವಾಸ್ತುಶಿಲ್ಪವನ್ನು ನಾನು ನಿಮಗೆ ತೋರಿಸಲಿದ್ದೇನೆ ಒಂದು ವಿಶಿಷ್ಟ ಡೇಟಾ ಕೇಂದ್ರದಲ್ಲಿ ಒಂದೇ ವೇದಿಕೆಯಲ್ಲಿ ವಿಭಿನ್ನ ಕಂಪ್ಯೂಟೇಶನಲ್ ಸಂಪನ್ಮೂಲಗಳು ಮತ್ತು ಸರ್ವರ್ ಗಳಿವೆ ಒಂದು ಜಾಲಬಂಧದಲ್ಲಿರುವ ಸರ್ವರ್ ಗಳ ಅಂತರ್ಸಂಪರ್ಕಿತ ವೇದಿಕೆ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಡಾಟಾ ಸೆಂಟರ್ ನೆಟ್ವರ್ಕ್ ನಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡುವ ಈ ರೀತಿಯ ಇಂಟರ್ನೆಟ್ ಡೇಟಾ ಕೇಂದ್ರಗಳು ಹೇಗೆ ಕಾಣುತ್ತವೆ ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಒಂದು ವಿಶಿಷ್ಟ ಡೇಟಾ ಕೇಂದ್ರದಲ್ಲಿ ವಿಭಿನ್ನ ಸರ್ವರ್ ಗಳಿವೆ ಅವುಗಳು ಸರ್ವರ್ 1 ಸರ್ವರ್ 2 ಸರ್ವರ್ ಎನ್ ಇತ್ಯಾದಿ ಆದ್ದರಿಂದ ಇದು ಒಂದು ಎಡ್ಜ್ ಸಾಧನವಾಗಿದ್ದು ಅದು ಕೆಲವು ರೀತಿಯ ಸ್ವಿಚ್ ಮೂಲಕ ಸಂಪರ್ಕ ಹೊಂದಿರಬಹುದು ನಾವು ಈ ರೀತಿಯ ವಿಭಿನ್ನ ಸರ್ವರ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದನ್ನು ರ್ಯಾಕ್ ಎಂದು ಕರೆಯುತ್ತಾರೆ ಇದು ರ್ಯಾಕ್ ೧ ಪ್ರತಿ ರ್ಯಾಕ್ ನಲ್ಲಿ ಟಿಓಆರ್ ಇರುತ್ತದೆ ಟಿಓಆರ್ ಸ್ವಿಚ್ ಇದು ಮೂಲತಃ ಒಂದು ಸ್ವಿಚ್ ಆಗಿದ್ದು ಇದು ಈ ವಿಭಿನ್ನ ವೈಯಕ್ತಿಕ ಸರ್ವರ್ ಗಳನ್ನು ಒಂದು ರ್ಯಾಕ್ ನಲ್ಲಿ ಒಟ್ಟಿಗೆ ಜೋಡಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ವಿಭಿನ್ನ ನಿರ್ವಹಣೆ ಮತ್ತು ನಿರ್ವಹಣಾ ಸಾಮರ್ಥ್ಯಗಳನ್ನು ಹೊಂದಿದೆ ಆದ್ದರಿಂದ ಇದು ಸ್ವಿಚ್ ನಂತಿದೆ ಮತ್ತು ಇದನ್ನು ಟಿಓಆರ್ ಎಂದರೆ ಟಾಪ್ ಆಫ್ ರ್ಯಾಕ್ ಎಂದು ಕರೆಯಲಾಗುತ್ತದೆ ಪ್ರತಿ ರ್ಯಾಕ್ ಸ್ವಿಚ್ ನ್ನು ಹೊಂದಿದೆ ಮತ್ತು ಅದು ಮೂಲತಃ ವಿಭಿನ್ನ ಸರ್ವರ್ ಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ ಒಂದನ್ನೊಂದು ಸರ್ವರ್ ಗೂ ಒಂದು ಟಿಓಆರ್ ಇದೆ ಹಾಗೆ ಎನ್ ಸರ್ವರ್ ಗಳು ಇದ್ದರೆ ಎನ್ ಟಿಓಆರ್ ಗಳಿರುತ್ತವೆ ಎನ್ ನ ಬೆಲೆಯು ೫೬೧೦ ಎಷ್ಟಕ್ಕಾದರೂ ಸಮನಾಗಿರಬಹುದು ಅದು ರ್ಯಾಕ್ ನ ಮೇಲೆ ಅವಲಂಬಿತವಾಗಿರುತ್ತದೆ ಈ ತರಹದ ಒಂದು ಎಡ್ಜ್ ಸಾಧನವು ಡೇಟಾ ಸೆಂಟರ್ ನಲ್ಲಿ ಇರುತ್ತದೆ ನಾವು ಈ ವಿಭಿನ್ನ ಟಿಓಆರ್ ಗಳನ್ನು ಮತ್ತು ವಿಭಿನ್ನ ಸರ್ವರ್ ಗಳನ್ನು ಹೊಂದಿದ್ದೇವೆ ಮತ್ತು ಇದು ರ್ಯಾಕ್ 1 ರ್ಯಾಕ್ 2 ರ್ಯಾಕ್ 3 ರ್ಯಾಕ್ 4 ಮತ್ತು ರ್ಯಾಕ್ ಎನ್ ಆಗಿರುತ್ತದೆ ಆದ್ದರಿಂದ ಡೇಟಾ ಸೆಂಟರ್ ನೆಟ್ವರ್ಕ್ ನಲ್ಲಿನ ಮುಂದಿನ ಪದರವು ಅಗ್ರಿಗೇಟರ್ ಆಗಿರುತ್ತದೆ ಈ ಅಗ್ರಿಗೇಟರ್ ಮತ್ತೊಂದು ಸ್ವಿಚ್ ಆಗಿದ್ದು ಈ ವಿಭಿನ್ನ ರ್ಯಾಕ್ ಸಾಧನಗಳನ್ನು ಒಟ್ಟುಗೂಡಿಸುತ್ತದೆ ಆದ್ದರಿಂದ ಇದು ಇಲ್ಲಿ ಎಡ್ಜ್ ಲೇಯರ್ ಆಗಿದ್ದು ಇಲ್ಲಿ ಅಗ್ರಿಗೇಟರ್ ಪದರವನ್ನು ಹೊಂದಿದೆ ಈ ರೀತಿಯಾಗಿ ಇಲ್ಲಿ ವಿಭಿನ್ನ ಅಗ್ರಿಗೇಟರ್ ಗಳಿವೆ ನಂತರ ಕೋರ್ ಲೇಯರ್ ಗಳಿವೆ ಅಲ್ಲಿ ಕೋರ್ ಲೆವೆಲ್ ಸ್ವಿಚ್ ಗಳಿವೆ ಇದು ಕೋರ್ 1 ಕೋರ್ 2 ಮತ್ತು ಇತ್ಯಾದಿ ಈ ಕೋರ್ ಲೆವೆಲ್ ಸ್ವಿಚ್ ಗಳು ಮೂಲತಃ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಒಟ್ಟುಗೂಡುತ್ತವೆ ಆದ್ದರಿಂದ ಈ ಕೋರ್ ಮಟ್ಟದ ಸ್ವಿಚ್ ಗಳು ಇನ್ನಷ್ಟು ಶಕ್ತಿಶಾಲಿ ಸ್ವಿಚ್ ಗಳಾಗಿವೆ ಮತ್ತು ನಂತರ ಈ ಕೋರ್ ಸ್ವಿಚ್ ಗಳನ್ನು ಇಂಟರ್ನೆಟ್ ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ಮೂಲತಃ ವಿಶಿಷ್ಟವಾದ ಡೇಟಾ ಸೆಂಟರ್ ನೆಟ್ವರ್ಕ್ ನ ವಾಸ್ತುಶಿಲ್ಪ ಮೂಲತಃ 10 ಗಿಗಾಬಿಟ್ ಸ್ವಿಚ್ ಗಳು ಈ ಕೋರ್ ಅನ್ನು ಬೆಂಬಲಿಸುತ್ತದೆ ಇಲ್ಲಿ ಅಗ್ರಿಗೇಟರ್ ಇದೆ ಇದು 10 ಜಿಬಿ ಸ್ವಿಚ್ ಗಳನ್ನು ಒಳಗೊಂಡಿದೆ ಆದರೆ ಎಡ್ಜ್ 1 ಜಿಬಿ ಗಿಂತ ಕಡಿಮೆ ಇರಬಹುದು ಅಥವಾ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಕ್ಲೈಂಟ್ ನ ನಿರ್ದಿಷ್ಟ ಅವಶ್ಯಕತೆಗಳನ್ನು ಅವಲಂಬಿಸಿ ಅದು 10 ಜಿಬಿ ಆಗಿರಬಹುದು ಆದ್ದರಿಂದ ವಿಶಿಷ್ಟ ಡೇಟಾ ಸೆಂಟರ್ ನೆಟ್ವರ್ಕ್ ಹೀಗೆ ಕಾಣುತ್ತದೆ ಆದ್ದರಿಂದ ನಾವು ಈಗ ಮುಂದೆ ಹೋಗಿ ಈ ಡೇಟಾ ಕೇಂದ್ರಗಳ ವಿಭಿನ್ನ ಗುಣಲಕ್ಷಣಗಳನ್ನು ನೋಡೋಣ ಬಲಭಾಗದಲ್ಲಿ ಈ ನಿರ್ದಿಷ್ಟ ಚಿತ್ರದಲ್ಲಿ ನೀವು ನೋಡುವುದು ಡೇಟಾ ಸೆಂಟರ್ ನೆಟ್ವರ್ಕ್ ನ ಚಿತ್ರವಾಗಿದೆ ಮತ್ತು ಇಲ್ಲಿ ನೀವು ಗಮನಿಸಿದಂತೆ ಈ ವಿಭಿನ್ನ ಹಸಿರು ದೀಪಗಳನ್ನು ತೋರಿಸುತ್ತಿರುವುವು ವಿಭಿನ್ನ ಸರ್ವರ್ ಗಳು ನೀವು ಈ ರೀತಿಯ ವಿಭಿನ್ನ ರ್ಯಾಕ್ ಗಳನ್ನು ನೋಡುತ್ತಿದ್ದೀರಿ ಪ್ರತಿ ರ್ಯಾಕ್ ತನ್ನ ಸ್ವಂತ ಟಿಓಆರ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಡೇಟಾ ಸೆಂಟರ್ ಎಂದರೇನು ಮತ್ತು ನಿಜ ಜೀವನದಲ್ಲಿ ಅದು ಹೇಗೆ ಕಾಣುತ್ತದೆ ಎಂಬುದರ ಕುರಿತು ನೀವು ಸ್ವಲ್ಪ ಹೆಚ್ಚು ವಿಷಯವನ್ನು ಪಡೆಯಲು ಬಯಸಿದರೆ ನೀವು ಅಂತರ್ಜಾಲದಲ್ಲಿ ಹುಡುಕಿದರೆ ಸಾಕಷ್ಟು ವೀಡಿಯೊ ಗಳು ಲಭ್ಯವಿವೆ ನನ್ನಲ್ಲಿ ಎರಡು ವಿಭಿನ್ನ ಉಲ್ಲೇಖಗಳಿವೆ ಗೂಗಲ್ ಡೇಟಾ ಕೇಂದ್ರವು ಹೇಗೆ ಕಾಣುತ್ತದೆ ಎಂಬುದನ್ನು ಇಲ್ಲಿ ನಿಮಗೆ ನೀಡಲಾಗಿದೆ ಆದ್ದರಿಂದ ಗೂಗಲ್ ಡೇಟಾ ಸೆಂಟರ್ ಒಳಗೆ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ನಿರ್ದಿಷ್ಟ ಉಲ್ಲೇಖವು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಅವು ತಮ್ಮದೇ ಆದ ವೀಡಿಯೊ ಗಳನ್ನು ಹೊಂದಿವೆ ನಾನು ಅದನ್ನು ಪ್ಲೇ ಮಾಡಲು ಹೋಗುತ್ತಿಲ್ಲ ಆದರೆ ಗೂಗಲ್ ಡೇಟಾ ಸೆಂಟರ್ ಬಗ್ಗೆ ಈ ನಿರ್ದಿಷ್ಟ ಸ್ಲೈಡ್ ನಲ್ಲಿ ಲಿಂಕ್ ನೀಡಲಾಗಿದೆ ಆದ್ದರಿಂದ ನಾವು ಮುಂದೆ ಈ ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ವಿಭಿನ್ನ ಗುಣಲಕ್ಷಣಗಳನ್ನು ನೋಡೋಣ ಮೂಲತಃ ಇವು ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ಕೆಲವು ಅಪೇಕ್ಷಣೀಯ ಗುಣಲಕ್ಷಣಗಳಾಗಿವೆ ಡೇಟಾ ಸೆಂಟರ್ ನೆಟ್ವರ್ಕ್ ಸ್ಥಿರವಾಗಿರಬೇಕು ಸುರಕ್ಷಿತವಾಗಿರಬೇಕು ವಿಶ್ವಾಸಾರ್ಹವಾಗಿರಬೇಕು ವಿಭಿನ್ನ ನೆಟ್ವರ್ಕ್ ಅವಶ್ಯಕತೆಗಳನ್ನು ಬೆಂಬಲಿಸಬೇಕು ಸ್ಕೇಲೆಬಲ್ ಆಗಿರಬೇಕು ಮತ್ತು ಚುರುಕಾಗಿರಬೇಕು ಆದ್ದರಿಂದ ಚುರುಕುತನವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಈ ಎಲ್ಲದರ ಪೈಕಿ ನಾನು ಚುರುಕುತನವನ್ನು ಸಂಕ್ಷಿಪ್ತವಾಗಿ ನಮೂದಿಸಲು ಬಯಸುತ್ತೇನೆ ಎಂದರೆ ಡೇಟಾ ಸೆಂಟರ್ ನೆಟ್ವರ್ಕ್ ಗಳು ಯಾವುದೇ ಸಮಯದಲ್ಲಿ ಯಾವುದೇ ಸರ್ವರ್ ನಲ್ಲಿ ಯಾವುದೇ ರೀತಿಯ ಸೇವೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ಇದನ್ನು ಡಿಸಿಎನ್ ನ ಚುರುಕುತನ ಎಂದು ಕರೆಯಲಾಗುತ್ತದೆ ಮತ್ತು ನಾನು ಹೇಳಿದಂತೆ ಇತರ ಗುಣಲಕ್ಷಣಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ನಾನು ಮತ್ತಷ್ಟು ವಿಸ್ತಾರಗೊಳಿಸುವ ಅಗತ್ಯವಿಲ್ಲ ಆದ್ದರಿಂದ ಡೇಟಾ ಸೆಂಟರ್ ನೆಟ್ವರ್ಕ್ ಗಳು ತಮ್ಮದೇ ಆದ ವೈಯಕ್ತಿಕ ಅವಶ್ಯಕತೆಗಳನ್ನು ಹೊಂದಿವೆ ಐಪಿ ವಿಳಾಸವನ್ನು ಬದಲಾಯಿಸದೆ ವಿಎಂ ವಲಸೆಯನ್ನು ಬೆಂಬಲಿಸಬಹುದು ವಿಎಂ ಎಂದರೆ ವರ್ಚುವಲ್ ಯಂತ್ರ ಆದ್ದರಿಂದ ಮೂಲತಃ ಅಂತಿಮ ಬಳಕೆದಾರರು ವರ್ಚುವಲ್ ಯಂತ್ರವನ್ನು ಪಡೆಯುತ್ತಾರೆ ಮತ್ತು ತನ್ನದೇ ಆದ ಪ್ರತ್ಯೇಕ ಐಪಿ ಹೊಂದಿರುವ ನಿರ್ದಿಷ್ಟ ಭೌತಿಕ ಯಂತ್ರಕ್ಕೆ ಮ್ಯಾಪ್ ಮಾಡಲಾಗುತ್ತದೆ ಆದ್ದರಿಂದ ಅಂತಿಮ ಬಳಕೆದಾರನು ತನ್ನದೇ ಆದ ಐಪಿ ಹೊಂದಿರುವ ತನ್ನದೇ ಆದ ವರ್ಚುವಲ್ ಯಂತ್ರವನ್ನು ಹೊಂದಿದ್ದಾನೆ ಆದ್ದರಿಂದ ಭೌತಿಕ ಯಂತ್ರವು ಅದರ ಐಪಿ ಯನ್ನು ಬದಲಾಯಿಸಿದರೂ ಸಹ ಇದರರ್ಥ ಅದು ಈ ನಿರ್ದಿಷ್ಟ ವರ್ಚುವಲ್ ಯಂತ್ರವನ್ನು ಅಂತಿಮ ಬಳಕೆದಾರರಿಗೆ ಯಂತ್ರವಾಗಿ ಬದಲಾಯಿಸುತ್ತದೆ ಮತ್ತು ಅದು ಪಡೆದ ಅನುಗುಣವಾದ ಐಪಿ ವಿಳಾಸವು ಬದಲಾಗುವುದಿಲ್ಲ ಆದ್ದರಿಂದ ಮೂಲತಃ ಡೇಟಾ ಸೆಂಟರ್ ನೆಟ್ವರ್ಕ್ ಗಳಲ್ಲಿ ವಿಎಂ ವಲಸೆಯ ಸಂದರ್ಭದಲ್ಲಿ ಈ ಐಪಿ ವಿಳಾಸವು ಬದಲಾಗುವುದಿಲ್ಲ ನಿಯೋಜನೆಯ ಮೊದಲು ಸ್ವಿಚ್ ಅನ್ನು ಕಾನ್ಫಿಗರ್ ಮಾಡುವ ಅಗತ್ಯವಿಲ್ಲ ಆದ್ದರಿಂದ ನೀವು ಮೊದಲು ಸರ್ವರ್ ಗಳನ್ನು ನಿಯೋಜಿಸಿ ನಂತರ ನೀವು ಸ್ವಿಚ್ ಗಳನ್ನು ನಿಯೋಜಿಸುತ್ತೀರಿ ಮತ್ತು ಅದರ ನಂತರ ನೀವು ಈ ನಿರ್ದಿಷ್ಟ ವಿಷಯವನ್ನು ಮತ್ತಷ್ಟು ವಿಸ್ತರಿಸುತ್ತೀರಿ ಆದ್ದರಿಂದ ನೀವು ಅದನ್ನು ಮತ್ತಷ್ಟು ಅಳೆಯುತ್ತೀರಿ ಆದ್ದರಿಂದ ಸರ್ವರ್ ಗಳನ್ನೂ ಮತ್ತು ಸ್ವಿಚ್ ಗಳನ್ನೂ ಮತ್ತಷ್ಟು ಹೆಚ್ಚಿಸಬಹುದು ಮೂರನೆಯ ಅವಶ್ಯಕತೆಯೆಂದರೆ ಸಂವಹನ ನಡೆಸಲು ಅಂತಿಮ ಬಳಕೆದಾರರಲ್ಲಿ ಮಾರ್ಗ ಲಭ್ಯವಿರಬೇಕು ಅಂತಿಮ ಬಳಕೆದಾರರು ಡೇಟಾ ಸೆಂಟರ್ ನೆಟ್ವರ್ಕ್ ನಲ್ಲಿ ವಿಭಿನ್ನ ಮಾರ್ಗಗಳನ್ನು ಹೊಂದಿರಬೇಕು ಅದು ವಿಭಿನ್ನ ಬಳಕೆದಾರರ ನಡುವಿನ ವಿಭಿನ್ನ ನಿದರ್ಶನಗಳ ನಡುವೆ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಮೂಲತಃ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅದು ಸಂಪೂರ್ಣವಾಗಿ ನೆಟ್ವರ್ಕ್ ಆಗಿರಬೇಕು ಆಗ ನೀವು ಬರುವ ಕ್ರಿಯಾತ್ಮಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ವಿಭಿನ್ನ ಮಾರ್ಗಗಳನ್ನು ಹೊಂದಲು ನಿಮಗೆ ಮಾತ್ರ ಸಾಧ್ಯವಾಗುತ್ತದೆ ನಾಲ್ಕನೇ ಮತ್ತು ಐದನೇ ಗುಣಲಕ್ಷಣಗಳನ್ನು ಸಾಕಷ್ಟು ಅರ್ಥೈಸಲಾಗಿದೆ ಆದ್ದರಿಂದ ಡಾಟಾ ಸೆಂಟರ್ ನೆಟ್ವರ್ಕ್ ಗಳು ಯಾವುದೇ ರೀತಿಯ ವೈಫಲ್ಯವನ್ನು ಕಂಡುಹಿಡಿಯಲು ಮತ್ತು ವೈಫಲ್ಯದ ದಕ್ಷ ದುರಸ್ತಿಗೆ ಅವಕಾಶ ನೀಡಲು ಸಹಕರಿಸುತ್ತದೆ ಆದ್ದರಿಂದ ಸ್ವಯಂ ಗುಣಪಡಿಸುವ ನಡವಳಿಕೆ ಇದರರ್ಥ ಡೇಟಾ ಸೆಂಟರ್ ನೆಟ್ವರ್ಕ್ ಏನಾದರೂ ತಪ್ಪಾದಲ್ಲಿ ಅದನ್ನು ಗುಣಪಡಿಸಲು ಶಕ್ತವಾಗಿರಬೇಕು ಅದು ಅಲ್ಲಿರುವ ನಿರ್ದಿಷ್ಟ ಘಟಕವನ್ನು ಸರಿಪಡಿಸಲು ಶಕ್ತವಾಗಿರಬೇಕು ಅಂದರೆ ಯಾವುದಾದರೂ ಘಟಕ ವಿಫಲವಾದರೆ ಅಥವಾ ಮುಂದೆ ವಿಫಲವಾಗಲಿದೆ ಅನ್ನುವುದಾದರೆ ಅವುಗಳನ್ನು ಸರಿಪಡಿಸಬೇಕು ಇದು ಮೂಲತಃ ಡೇಟಾ ಸೆಂಟರ್ ನೆಟ್ವರ್ಕ್ ನ ಸ್ವಯಂ ಗುಣಪಡಿಸುವ ಲಕ್ಷಣವಾಗಿದೆ ಡೇಟಾ ಸೆಂಟರ್ ನೆಟ್ವರ್ಕ್ ಸಾಧ್ಯವಾದಷ್ಟು ಸ್ವಾಯತ್ತತೆಯನ್ನು ಹೊಂದಿರಬೇಕು ಮತ್ತು ಅದಕ್ಕಾಗಿಯೇ ಈ ಎಲ್ಲಾ ವಿಭಿನ್ನ ನಿರೀಕ್ಷೆಗಳು ಮತ್ತು ಅವಶ್ಯಕತೆಗಳು ಇರುತ್ತವೆ ಆದ್ದರಿಂದ ಡಾಟಾ ಸೆಂಟರ್ ನೆಟ್ವರ್ಕ್ ದೊಡ್ಡದಾಗಿದೆ ನೀವು ಬೃಹತ್ ಕಂಪ್ಯೂಟೇಶನಲ್ ಸಂಪನ್ಮೂಲಗಳಂತಹ ಡಾಟಾ ಸೆಂಟರ್ ನೆಟ್ವರ್ಕ್ ಅನ್ನು ಅಮೂರ್ತಗೊಳಿಸಬಹುದು ಅದು ಬೃಹತ್ ಸಂಸ್ಕರಣೆ ಬೃಹತ್ ಸಂಗ್ರಹಣೆ ಬೃಹತ್ ಕಂಪ್ಯೂಟೇಶನಲ್ ಸಂಪನ್ಮೂಲಗಳನ್ನು ಹೊಂದಿದೆ ಇದನ್ನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಅಂತಿಮ ಬಳಕೆದಾರರಿಗೆ ನೀಡಬಹುದು ಆದ್ದರಿಂದ ಡೇಟಾ ಸೆಂಟರ್ ನೆಟ್ವರ್ಕ್ ಸಂಪೂರ್ಣ ಸ್ವಾಯತ್ತರಾಗಿರಬೇಕು ಮತ್ತು ಅವು ತಮ್ಮದೇ ಆದ ದುರಸ್ತಿ ಮಾಡಬೇಕಾಗುತ್ತದೆ ಮತ್ತು ಕೆಲವು ರೀತಿಯ ವೈಫಲ್ಯಗಳು ಬಂದಾಗಲೆಲ್ಲಾ ವೈಫಲ್ಯವನ್ನು ಪತ್ತೆಹಚ್ಚುವುದು ಇವೆಲ್ಲವೂ ನಿರ್ದಿಷ್ಟ ಸ್ವಾಯತ್ತ ಡೇಟಾ ಸೆಂಟರ್ ನೆಟ್ವರ್ಕ್ ವ್ಯವಸ್ಥೆಯಿಂದ ಮಾಡಬಹುದು ಡೇಟಾ ಕೇಂದ್ರಗಳ ವಿಭಿನ್ನ ಅಪ್ಲಿಕೇಶನ್ ಗಳಿವೆ ಬಳಕೆದಾರರಿಗೆ ವೆಬ್ ಪುಟಗಳನ್ನು ಪೂರೈಸುವಂತಹ ಬಾಹ್ಯ ಮುಖದ ಅಪ್ಲಿಕೇಶನ್ ಗಳಿಗೆ ಸೇವೆ ಸಲ್ಲಿಸುವುದು ವೆಬ್ ಇಂಡೆಕ್ಸಿಂಗ್ ಗಾಗಿ ಮ್ಯಾಪ್ ರೆಡ್ಯೂಸ್ ನಂತಹ ಆಂತರಿಕ ಕಂಪ್ಯೂಟೇಶನಲ್ ಅಪ್ಲಿಕೇಶನ್ ಗಳ ಮೂಲಕ ಅನೇಕ ಏಕಕಾಲೀನ ಸೇವೆಗಳನ್ನು ನಡೆಸುವ ಮೂಲಕ ಮತ್ತು ಇನ್ನೂ ಅನೇಕವು ಇವುಗಳಲ್ಲಿ ಡೇಟಾ ಸೆಂಟರ್ ಮತ್ತು ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ವಿಭಿನ್ನ ಅಪ್ಲಿಕೇಶನ್ ಗಳಾಗಿವೆ ಡಾಟಾ ಸೆಂಟರ್ ನೆಟ್ವರ್ಕ್ ಅನ್ನು ಬೆಂಬಲಿಸುವ ವಿಭಿನ್ನ ಟೊಪೊಲಾಜಿಸ್ ಗಳಿವೆ ಅವುಗಳು ಮೂರು ಹಂತದ ಡಿಸಿಎನ್ ಅಂದರೆ ಮೂರು ಹಂತದ ಡಾಟಾ ಸೆಂಟರ್ ನೆಟ್ವರ್ಕ್ ಫ್ಯಾಟ್ ಟ್ರೀ ಡಾಟಾ ಸೆಂಟರ್ ನೆಟ್ವರ್ಕ್ ಡಿಸೆಲ್ ಮತ್ತು ಬಿಕ್ಯೂಬ್ ಇವು ನಾಲ್ಕು ವಿಭಿನ್ನ ಡೇಟಾ ಲಭ್ಯವಿರುವ ಸೆಂಟರ್ ನೆಟ್ವರ್ಕ್ ಟೋಪೋಲಜೀಸ್ ಆದ್ದರಿಂದ ಇವುಗಳಲ್ಲಿ ಕೆಲವು ಬಗ್ಗೆ ಮಾತನಾಡುತ್ತೇನೆ ನಾವು 3 ಹಂತದ ಡಿಸಿಎನ್ ವಾಸ್ತುಶಿಲ್ಪದೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಮೂಲಭೂತವಾಗಿ ನಾನು ಚರ್ಚಿಸಿದಾಗ ಅಥವಾ ಡಿಸಿಎನ್ ವಾಸ್ತುಶಿಲ್ಪದ ಪರಿಕಲ್ಪನೆಯನ್ನು ವಿವರಿಸಿದಾಗ ನಿಮಗೆ ತೋರಿಸಿದ ಟಿಒಆರ್ ಇತ್ಯಾದಿಗಳನ್ನು ಹೊಂದಿರುವ ರ್ಯಾಕ್ ವಿಭಿನ್ನ ಸರ್ವರ್ ಗಳನ್ನು ಒಳಗೊಂಡಿರುತ್ತದೆ ಎಂದು ತೋರಿಸಿದೆ ಅದು ಮೂಲತಃ 3 ಹಂತದ ವಾಸ್ತುಶಿಲ್ಪ ಇಲ್ಲಿ ಎಡ್ಜ್ ಅಗ್ರಿಗೇಟರ್ ಪದರ ಮತ್ತು ಕೋರ್ ಅನ್ನು ಕಾಣುತ್ತೇವೆ ಆದರೆ ಅದನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡೋಣ ಆದ್ದರಿಂದ ಅತ್ಯಂತ ಕೆಳಭಾಗದಲ್ಲಿ ವಿಭಿನ್ನ ಸರ್ವರ್ ಗಳನ್ನು ಕಾಣುತ್ತೇವೆ ಈ ಸರ್ವರ್ ಗಳು ಅಗ್ರಿಗೇಟರ್ ಸಾಧನ ಎಂದು ಕರೆಯಲ್ಪಡುವ ಈ ಸಾಧನಗಳಿಗೆ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಇದು ಅಗ್ರಿಗೇಟರ್ ಪದರವಾಗಿ ಪರಿಣಮಿಸುತ್ತದೆ ಇದು ಟಿಒಆರ್ ಆಗುತ್ತದೆ ಪ್ರತಿಯೊಂದು ರ್ಯಾಕ್ ಟಿಒಆರ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಟಿಒಆರ್ ಲೇಯರ್ ಇದು ಒಟ್ಟುಗೂಡಿಸುವಿಕೆಯ ಪದರವಾಗಿದೆ ಮತ್ತು ನಂತರ ಮತ್ತೊಂದು ಹಂತದ ಒಟ್ಟುಗೂಡಿಸುವಿಕೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸರ್ವರ್ ಗಳೊಂದಿಗೆ ವಿಭಿನ್ನ ವೈಯಕ್ತಿಕ ರ್ಯಾಕ್ ಗಳು ಇದನ್ನು ನಾವು ಒಟ್ಟುಗೂಡಿಸುವ ಪದರವನ್ನು ಟಿಒಆರ್ ಲೇಯರ್ ರೀತಿಯಂತೆ ಕರೆಯಬಹುದು ಮತ್ತು ಇದು ನಾವು ಇನ್ನೊಂದು ಪದರವನ್ನು ನೋಡೋಣ ಅದು ಅಗ್ರಿಗೇಷನ್ ಪದರವಾಗಿದ್ದು ಅದು ಸ್ವಂತ ಸ್ವಿಚ್ ಗಳನ್ನು ಹೊಂದಿರುತ್ತದೆ ಮತ್ತು ನಂತರ ಕೋರ್ ಅನ್ನು ಹೊಂದಿದೆ ಆದ್ದರಿಂದ ನಿಖರವಾಗಿ ನನ್ನ ಪ್ರಕಾರ ಇದು ಡೇಟಾ ಸೆಂಟರ್ ನೆಟ್ವರ್ಕ್ ನಾನು ಪ್ರಾರಂಭದಲ್ಲಿಯೇ ಡೇಟಾ ಸೆಂಟರ್ ನೆಟ್ವರ್ಕ್ ನ ವಾಸ್ತುಶಿಲ್ಪದ ವಿಶಿಷ್ಟ ವಾಸ್ತುಶಿಲ್ಪವನ್ನು ವಿವರಿಸಿದಾಗ ಇದರ ಬಗ್ಗೆ ಮಾತನಾಡಿದೆ ಈಗ ನೀವು ಮೂಲತಃ ಮತ್ತೊಮ್ಮೆ ಪುನರಾವರ್ತಿಸುತ್ತಿದ್ದೀರಿ ಆದ್ದರಿಂದ ಇದು ಒಂದು ಡೇಟಾ ಕೇಂದ್ರವಾಗುತ್ತದೆ ಇದು ಮತ್ತೊಂದು ಡೇಟಾ ಕೇಂದ್ರವಾಗುತ್ತದೆ ಮತ್ತು ಹೀಗೆ ನೀವು ಈ ರೀತಿಯ ಇನ್ನೊಂದನ್ನು ಕಾಣಬಹುದು ಇದು ಟಿಒಆರ್ ಗೆ ವಿಭಿನ್ನ ಸರ್ವರ್ ಆದ್ದರಿಂದ ನಂತರ ಸಂಗ್ರಾಹಕವನ್ನು ಮತ್ತು ಕೋರ್ ಅನ್ನು ನೀವು ಕಾಣುತ್ತೀರಿ 3 ಹಂತದ ಡಿಸಿಎನ್ ಈ ರೀತಿಯ ಸಂಪರ್ಕಗಳನ್ನು ಹೊಂದಿರುವುದು ಸಾಧ್ಯವಾದದ್ದು ಆದ್ದರಿಂದ ಇಲ್ಲಿ ಕೆಳಭಾಗದ ಪದರದಲ್ಲಿ ರ್ಯಾಕ್ ಗಳೊಂದಿಗೆ ಮತ್ತು ಸರ್ವರ್ ಗಳೊಂದಿಗೆ ಬೃಹತ್ ಡೇಟಾ ಸೆಂಟರ್ ನೆಟ್ವರ್ಕ್ ಅನ್ನು ಕಾಣುತ್ತಿದ್ದೀರಿ ನಂತರ ಟಿಒಆರ್ ಪದರ ನಂತರ ನೀವು ಈ ಅಗ್ರಿಗೇಷನ್ ಪದರವನ್ನು ನಂತರ ಕೋರ್ ಪದರವನ್ನು ಕಾಣುತ್ತಿದ್ದೀರಿ ಆದ್ದರಿಂದ ಟಿಒಆರ್ ಅಗ್ರಿಗೇಷನ್ ಮತ್ತು ಕೋರ್ ಇವು 3 ವಿಭಿನ್ನ ಹಂತಗಳಾಗಿವೆ ಇದು ನಿಮ್ಮ ಶ್ರೇಣಿ 1 ಶ್ರೇಣಿ 2 ಮತ್ತು ಶ್ರೇಣಿ 3 ಆಗುತ್ತದೆ ಆದ್ದರಿಂದ 3 ಹಂತದ ಡಿಸಿಎನ್ ಹೀಗೆ ಕಾಣುತ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ ಹಿಂತಿರುಗಿ 3 ಹಂತದ ಡಿಸಿಎನ್ ನ ಗುಣಲಕ್ಷಣಗಳನ್ನು ನೋಡೋಣ ನಾವು ನೋಡಿದಂತೆ 3 ಹಂತದ ಡಿಸಿಎನ್ ಟ್ರೀ ಆಧಾರಿತ ನೆಟ್ವರ್ಕ್ ಟೋಪೋಲಜಿ ಯನ್ನು ಹೊಂದಿದೆ ಮತ್ತು ಟ್ರೀ ಟೋಪೋಲಜಿ ಯಲ್ಲಿ ಅನೇಕ ಬೇರುಗಳಿವೆ ಆದ್ದರಿಂದ ಅನೇಕ ಬೇರುಗಳನ್ನು ಹೊಂದಿರುವ ಅನೇಕ ಮರಗಳು ಒಟ್ಟಿಗೆ ಜಾಲಬಂಧಗೊಂಡಿವೆ ಇದು 3 ಹಂತದ ಡಿಸಿಎನ್ ಆಗಿದೆ ನೆಟ್ವರ್ಕ್ ಸ್ವಿಚ್ ಕೋರ್ ಮತ್ತು ಎಡ್ಜ್ ಈ ವಿಭಿನ್ನ ಪದರಗಳಿವೆ ಮತ್ತು ನಂತರ ಇಲ್ಲಿ ವಿವಿಧ ಅನಾನುಕೂಲಗಳನ್ನು ಸಹ ಪಟ್ಟಿಮಾಡಲಾಗಿದೆ ಸ್ಕೇಲೆಬಿಲಿಟಿ ಅನಾನುಕೂಲಗಳು ದೋಷ ಸಹಿಷ್ಣುತೆ ಶಕ್ತಿಯ ದಕ್ಷತೆ ಮತ್ತು ಅಡ್ಡ ವಿಭಾಗೀಯ ಬ್ಯಾಂಡ್ವಿಡ್ತ್ ಇವು ಈ ಕೆಲವು ವಿಭಿನ್ನ ಮಿತಿಗಳು ಅಥವಾ 3 ಹಂತದ ಡಿಸಿಎನ್ ನ ಅನಾನುಕೂಲಗಳು ಆದ್ದರಿಂದ ನಾವು ಈ ವಿಭಿನ್ನ ಅನಾನುಕೂಲಗಳನ್ನು ವಿಸ್ತಾರವಾಗಿ ತಿಳಿಯಲು ಹೋಗುವುದಿಲ್ಲ ಬದಲಿಗೆ ಡಿಸಿಎನ್ ನಲ್ಲಿ ಬೆಂಬಲಿತವಾಗಿರುವ ಬೇರೆ ಬೇರೆ ನೆಟ್ವರ್ಕ್ ಟೋಪೋಲಜಿ ಗಳನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಸಮಯವನ್ನು ಬಳಸಿಕೊಳ್ಳೋಣ ಆದ್ದರಿಂದ ನಾವು ಮುಂದಿನದಕ್ಕೆ ಹೋಗುವುದು ಫ್ಯಾಟ್ ಟ್ರೀ ಡಿಸಿಎನ್ ಈ ನಿರ್ದಿಷ್ಟ ಫ್ಯಾಟ್ ಟ್ರೀ ಡಿಸಿಎನ್ ವಾಸ್ತುಶಿಲ್ಪವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನಾವು ಫ್ಯಾಟ್ ಟ್ರೀ ಡಿಸಿಎನ್ ವಾಸ್ತುಶಿಲ್ಪವನ್ನು ಕಾಣುತ್ತಿದ್ದೇವೆ ಅದರಲ್ಲಿರುವದನ್ನು ನಾನು ನಿಮಗೆ ತೋರಿಸಲಿದ್ದೇನೆ ಇದು ಫ್ಯಾಟ್ ಟ್ರೀ ವಾಸ್ತುಶಿಲ್ಪದಲ್ಲಿ ಕೆ ಆರಿ ಮರದ ವಾಸ್ತುಶಿಲ್ಪವನ್ನು ಹೊಂದಿದೆ ಕೆ ಯಾವುದೇ ಪೂರ್ಣಾಂಕವಾಗಬಹುದು ಅದು 2 3 4 ಆಗಿರಬಹುದು ಆದ್ದರಿಂದ ಕೆ ಆರಿ ಅದು 2 ಆರಿ 3 ಆರಿ 4 ಆರಿ ಮತ್ತು ಹೀಗೆ ಆಗಿರಬಹುದು ಡಿಸಿಎನ್ ನ 4 ಆರಿ ಫ್ಯಾಟ್ ಟ್ರೀ ವಾಸ್ತುಶಿಲ್ಪದ ಉದಾಹರಣೆಯನ್ನು ನಾನು ನಿಮಗೆ ತೋರಿಸಲಿದ್ದೇನೆ 4 ಆರಿ ಫ್ಯಾಟ್ ಟ್ರೀ ಯ ವಾಸ್ತುಶಿಲ್ಪ ಈ ರೀತಿಯಾಗಿರುತ್ತದೆ ಪಾಡ್ಸ್ ಎಂಬ ಪರಿಕಲ್ಪನೆಗಳು ಇವೆ ಇಲ್ಲಿ ವಿಭಿನ್ನ ಪಾಡ್ ಗಳಿವೆ ಇಲ್ಲಿ ವಿಭಿನ್ನ ಸರ್ವರ್ ಗಳು ಅಥವಾ ಕಂಪ್ಯೂಟರ್ ಗಳು ಇವೆ ಆದ್ದರಿಂದ ಇವುಗಳು ಕೆಲವು ಸ್ವಿಚ್ ಗಳಿಗೆ ಸಂಪರ್ಕಗೊಂಡಿವೆ ಈ ಸ್ವಿಚ್ ಗಳು ಅಂತಿಮ ಸಾಧನಗಳಾದ ಕಂಪ್ಯೂಟರ್ ಗಳು ಇತ್ಯಾದಿಗಳಿಗೆ ಸಂಪರ್ಕಗೊಂಡಿವೆ ಇದನ್ನು ಪಾಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಈ ಸಂಪೂರ್ಣ ವಿಷಯ ಪಾಡ್ ಆಗಿದೆ ಈ ಪಾಡ್ ಅನ್ನು ಮತ್ತೆ ಕೆಲವು ಸ್ವಿಚ್ ಗಳಿಗೆ ಈ ರೀತಿಯಲ್ಲಿ ಸಂಪರ್ಕಿಸಲಾಗುತ್ತದೆ ಮತ್ತು ಇದು ಅಗ್ರಿಗೇಷನ್ ಪದರವಾಗಿ ಪರಿಣಮಿಸುತ್ತದೆ ಇದು ಎಡ್ಜ್ ನ ಪದರವಾಗಿ ಪರಿಣಮಿಸುತ್ತದೆ ಮತ್ತು ಅಂತಿಮವಾಗಿ ಇವುಗಳು ಕೋರ್ ಲೇಯರ್ ಗೆ ಸಂಪರ್ಕಗೊಳ್ಳಲಿವೆ ಆದ್ದರಿಂದ ಇಲ್ಲಿ ಈ ರೀತಿಯ ಇನ್ನೊಂದು ಪಾಡ್ ಇದೆ ಮತ್ತು ಇವುಗಳು ಸರ್ವರ್ ಗಳು ಆಗಿರುತ್ತವೆ ಇವುಗಳು ಸ್ವಿಚ್ ಗಳು ಮತ್ತು ಇವುಗಳು ವಿಭಿನ್ನ ಸರ್ವರ್ ಗಳು ಅಥವಾ ಕಂಪ್ಯೂಟರ್ ಗಳು ಇಲ್ಲಿ ಪಾಡ್ 1 ಎಂಬ ಇನ್ನೊಂದು ಪಾಡ್ ಇದೆ ಆದ್ದರಿಂದ ಪಾಡ್ 1 ಸಹ ಮೊದಲಿನಂತೆ ಇತರ ಸ್ವಿಚ್ ಗಳಿಗೆ ಈ ರೀತಿಯಲ್ಲಿ ಸಂಪರ್ಕಗೊಳ್ಳಲಿದೆ ಮತ್ತೆ ಇದನ್ನು ಈ ಕೋರ್ ಗೆ ಸಂಪರ್ಕಿಸಲಾಗುವುದು ಆದ್ದರಿಂದ ಇದು ಕೋರ್ ಆಗಿದೆ ಈ ರೀತಿ ಮುಂದುವರಿಯಲಿದೆ ಈಗ ಏನಾಗಲಿದೆ ಎಂದರೆ ಈ ಪ್ರತಿಯೊಂದು ಪಾಡ್ ಗಳನ್ನು ಮತ್ತು ಅದು ಸಂಪರ್ಕಿಸುವ ಅನುಗುಣವಾದ ಸ್ವಿಚ್ ಗಳನ್ನು ಕಾಣುತ್ತಿದ್ದೇವೆ ಇದನ್ನು ಈ ಕೋರ್ ಸ್ವಿಚ್ ಗೆ ಸಂಪರ್ಕಿಸಲಾಗುತ್ತದೆ ಮತ್ತೆ ಇದನ್ನು ಈ ಒಂದಕ್ಕೆ ಸಂಪರ್ಕಿಸಲಾಗಿದೆ ಹೀಗೆ ಮತ್ತೆ ಮುಂದೆ ಇದು ಸಂಭವಿಸಲಿದೆ ಆದ್ದರಿಂದ ಈ ಪಾಡ್ ಟ್ರೀ ಅಥವಾ ಕೆ ಆರಿ ಅಥವಾ 4 ಆರಿ ಟ್ರೀ ಏನು ಮಾಡುತ್ತದೆ ಎಂದರೆ ಈ ಅಗ್ರಿಗೇಷನ್ ಪದರದಲ್ಲಿನ ಪ್ರತಿಯೊಂದು ಸ್ವಿಚ್ ಕನಿಷ್ಠ ಒಂದು ಕೋರ್ ಗೆ ಸಂಪರ್ಕ ಹೊಂದಿದೆಯೆ ಎಂದು ಖಚಿತಪಡಿಸುತ್ತದೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೀಗೆ ಇದು 3 ಹಂತದ ವಾಸ್ತುಶಿಲ್ಪಕ್ಕೆ ಹೋಲುತ್ತದೆ ಆದರೆ ಇಲ್ಲಿ ಕೆಲವು ಗುಣಲಕ್ಷಣಗಳಿವೆ ಆದ್ದರಿಂದ ಈ ವಿಭಿನ್ನ ಗುಣಲಕ್ಷಣಗಳು ಯಾವುವು ಎಂಬುದನ್ನು ನಾವು ನೋಡಲಿದ್ದೇವೆ ಫ್ಯಾಟ್ ಟ್ರೀ ಡಿಸಿಎನ್ ನಲ್ಲಿ ಕೆ ಆರಿ ಫ್ಯಾಟ್ ಟ್ರೀ ಯನ್ನು ಕಾಣುತ್ತೇವೆ ಇಲ್ಲಿ 3 ಹಂತಗಳಿವೆ ಅವು ಮೂಲತಃ ಎಡ್ಜ್ ಶ್ರೇಣಿ ಅಗ್ರಿಗೇಷನ್ ಶ್ರೇಣಿ ಮತ್ತು ಕೋರ್ ಶ್ರೇಣಿ ಆದ್ದರಿಂದ ಎಡ್ಜ್ ನ ಶ್ರೇಣಿಯಲ್ಲಿ ನಾನು ಮೊದಲೇ ನಿಮಗೆ ವಿವರಿಸಿದ ಹಾಗೆ ಪಾಡ್ 2 ಚದರ ಸರ್ವರ್ ಗಳಿಂದ ಕೆ ಅನ್ನು ಹೊಂದಿರುತ್ತದೆ ಆದ್ದರಿಂದ ಕೆ 4 ೪ ೨ ೨ ಚದರ ಸರ್ವರ್ ಗಳು ಇದರರ್ಥ ಈ ಪ್ರತಿಯೊಂದು ವಿಭಿನ್ನ ಪಾಡ್ ಗಳಲ್ಲಿ 4 ಸರ್ವರ್ ಗಳು ಮತ್ತು ಅದಕ್ಕೆ ಅನುಗುಣವಾಗಿ 4 ಅನ್ನು 2 ರಿಂದ ಭಾಗಿಸಲಾಗುವುದು ಅಂದರೆ 2 ರಿಂದ 4 ಪೋರ್ಟ್ ಸ್ವಿಚ್ ಗಳು ಇರಲಿವೆ ಆದ್ದರಿಂದ ಈ ಪ್ರತಿಯೊಂದು ಎಡ್ಜ್ ಸ್ವಿಚ್ ಗಳು ಕೆ 2 ಸರ್ವರ್ ಗಳಿಗೆ ಸಂಪರ್ಕಗೊಳ್ಳಲಿವೆ ಅವು ಮೂಲತಃ ನಾನು ನಿಮಗೆ ತೋರಿಸಿದ 2 ಸರ್ವರ್ ಗಳು ಮತ್ತು ಕೆ 2 ರಿಂದ ಅಂದರೆ 2 ಅಗ್ರಿಗೇಷನ್ ಸ್ವಿಚ್ ಗಳಿಗೆ 4 2 ಸಮಾನವಾಗಿರುತ್ತದೆ ಆದ್ದರಿಂದ 2 ಸರ್ವರ್ ಗಳು 1 ಕೆಳಗೆ ಮತ್ತು 2 ಅಗ್ರಿಗೇಷನ್ ಸ್ವಿಚ್ ಗಳು ಮೇಲೆ ಇರುವುದನ್ನು ಕಾಣಬಹುದು ಪ್ರತಿಯೊಂದು ಅಗ್ರಿಗೇಷನ್ ಸ್ವಿಚ್ 2 ಎಡ್ಜ್ ಸ್ವಿಚ್ ಗಳು ಮತ್ತು 2 ಕೋರ್ ಸ್ವಿಚ್ ಗಳಿಗೆ ಸಂಪರ್ಕಗೊಳ್ಳುತ್ತದೆ ಮತ್ತು ನಾನು ನಿಮಗೆ ತೋರಿಸಿದ ಹಿಂದಿನ ರೇಖಾಚಿತ್ರದಲ್ಲಿ ನಾವು ನೋಡಿದ್ದೇವೆ ಕೆ 2 ಅಂದರೆ 2 ಚದರ ಕೋರ್ ಸ್ವಿಚ್ ಗಳು ಅಂದರೆ 4 ಕೋರ್ ಸ್ವಿಚ್ ಗಳು ಈ ಪ್ರತಿಯೊಂದು ವಿಭಿನ್ನ ಕೀ ಪಾಡ್ ಗಳಿಗೆ ಸಂಪರ್ಕಗೊಳ್ಳುತ್ತವೆ ಆದ್ದರಿಂದ ಫ್ಯಾಟ್ ಟ್ರೀ ನ ಡಿಸಿಎನ್ ನ ಪರಿಕಲ್ಪನೆಯು ಈ ಬೀಜಕೋಶಗಳ ಪರಿಕಲ್ಪನೆಯ ಮೇಲೆ ಕೇಂದ್ರೀಕೃತವಾಗಿರುವಂತೆ ಕಾಣುತ್ತದೆ ಮತ್ತು ನಾನು ಈಗ ಎಣಿಸಿದ ಈ ಗುಣಲಕ್ಷಣಗಳು ಫ್ಯಾಟ್ ಟ್ರೀ ನ ವಾಸ್ತುಶಿಲ್ಪಕ್ಕಾಗಿ ಹಿಡಿದಿಡಬೇಕಾದ ಗುಣಲಕ್ಷಣಗಳು ಇದು ಈ ಮೂರು ವಿಭಿನ್ನ ಹಂತಗಳನ್ನು ಹೊಂದಿರುವ ಟ್ರೀ ಆಧಾರಿತ ವಾಸ್ತುಶಿಲ್ಪ ಆದರೆ ನಾನು ನಿರ್ದಿಷ್ಟಪಡಿಸಿದ ಕೆಲವು ನಿರ್ದಿಷ್ಟ ನಿರ್ಬಂಧಗಳಂತೆ ಸ್ಥಿರಾಂಕಗಳ ಈ ಎಣಿಕೆಯು ಈ ನಿರ್ದಿಷ್ಟ ಫ್ಯಾಟ್ ಟ್ರೀ ವಾಸ್ತುಶಿಲ್ಪವನ್ನು ನಿರ್ದಿಷ್ಟ 3 ಪ್ರಕಾರದ 3 ಹಂತದ ವಾಸ್ತುಶಿಲ್ಪವನ್ನಾಗಿ ಮಾಡುತ್ತದೆ ಆದ್ದರಿಂದ ಈ ಪ್ರತಿಯೊಂದು ವಿಭಿನ್ನ ವಾಸ್ತುಶಿಲ್ಪಗಳ ವಿಭಿನ್ನ ಅನುಕೂಲಗಳು ಮತ್ತು ಅನಾನುಕೂಲಗಳಿವೆ ಡಿಸೆಲ್ ಆರ್ಕಿಟೆಕ್ಚರ್ ಎಂದು ಕರೆಯಲ್ಪಡುವ ಮತ್ತೊಂದು ವಾಸ್ತುಶಿಲ್ಪವಿದೆ ಅದು ಸರ್ವರ್ ಅನ್ನು ಪರಸ್ಪರ ಸಂಪರ್ಕಿಸಲು ಪುನರಾವರ್ತಿತವಾಗಿ ವ್ಯಾಖ್ಯಾನಿಸಲಾದ ರಚನೆಯನ್ನು ಬಳಸುತ್ತದೆ ಸರ್ವರ್ ಇತರ ಸರ್ವರ್ ಗಳೊಂದಿಗೆ ಪರಸ್ಪರ ಸಂಪರ್ಕ ಹೊಂದಿದೆ ಮತ್ತು ಸಂವಹನ ಲಿಂಕ್ ಗಳ ಮೂಲಕ ಮಿನಿ ಸ್ವಿಚ್ ಮತ್ತು ಕಡಿಮೆ ಮಟ್ಟದ ಡಿಸೆಲ್ ಸಂಪೂರ್ಣ ಸಂಪರ್ಕಿತ ಗ್ರಾಫ್ ಅನ್ನು ರೂಪಿಸುತ್ತದೆ ಮತ್ತು ಈ ರೀತಿಯ ವಾಸ್ತುಶಿಲ್ಪದಲ್ಲಿ ಯಾವುದೇ ಒಂದು ಹಂತದ ವೈಫಲ್ಯ ಇರುವುದಿಲ್ಲ ಮತ್ತು ಈ ರೀತಿಯ ವಾಸ್ತುಶಿಲ್ಪವು ದೋಷ ಸಹಿಷ್ಣುವಾಗಿದೆ ಆದ್ದರಿಂದ ಈ ಡಿಸೆಲ್ ವಾಸ್ತುಶಿಲ್ಪವು ಹೇಗೆ ಕಾಣುತ್ತದೆ ಎಂಬುದನ್ನು ಈಗ ನೋಡೋಣ ಈ ಡಿಸೆಲ್ ಆರ್ಕಿಟೆಕ್ಚರ್ ನಲ್ಲಿ ನಾವು ನೋಡುವಂತೆ ಡಿಸೆಲ್ ಎಂದು ಕರೆಯಲ್ಪಡುವ ಯಾವುದೋ ಪರಿಕಲ್ಪನೆಯನ್ನು ಇದು ಹೊಂದಿರುತ್ತದೆ ಆದ್ದರಿಂದ ಡಿಸೆಲ್ ನಲ್ಲಿ ಮಿನಿ ಸ್ವಿಚ್ ಇರುತ್ತದೆ ಮತ್ತು ಪ್ರತಿ ಮಿನಿ ಸ್ವಿಚ್ ಪ್ರತಿ ಮಿನಿ ಸ್ವಿಚ್ ಸರ್ವರ್ ಅನ್ನು ಹೊಂದಿದೆ ಇದು ಸರ್ವರ್ ಆಗಿದೆ ಇದು ಮತ್ತೊಂದು ಸರ್ವರ್ ಆಗಿದೆ ಡಿಸೆಲ್ ನಲ್ಲಿನ ಪ್ರತಿಯೊಂದು ಸರ್ವರ್ ಮತ್ತೊಂದು ಡಿಸೆಲ್ ಸರ್ವರ್ ಗೆ ಸಂಪರ್ಕಗೊಳ್ಳುತ್ತದೆ ಇದು ಮತ್ತೊಂದು ಸರ್ವರ್ ಅದನ್ನು ಮತ್ತೆ ಮಿನಿ ಸ್ವಿಚ್ ಮೂಲಕ ಸಂಪರ್ಕಿಸಲಾಗುತ್ತದೆ ಇದು ಮತ್ತೊಂದು ಮಿನಿ ಸ್ವಿಚ್ ಮತ್ತು ಈ ಮಿನಿ ಸ್ವಿಚ್ ಮೂಲತಃ ಎರಡು ವಿಭಿನ್ನ ಸರ್ವರ್ ಗಳಿಗೆ ಸಂಪರ್ಕಿಸುತ್ತದೆ ಮತ್ತೆ ಈ ರೀತಿಯ ಎರಡು ವಿಭಿನ್ನ ಸರ್ವರ್ ಗಳೊಂದಿಗೆ ಮಿನಿ ಸ್ವಿಚ್ ನನ್ನು ಕಾಣುತ್ತೇವೆ ನಾವು 2 ಸರ್ವರ್ ಗಳ ಡಿಸೆಲ್ ಆರ್ಕಿಟೆಕ್ಚರ್ ಹೀಗೆ ಕಾಣುತ್ತದೆ ಈ ನಿರ್ದಿಷ್ಟ ಪರಿಕಲ್ಪನೆಯನ್ನು ನೀವು ವಿಸ್ತರಿಸಬಹುದು ಇದು ಹೆಚ್ಚು ದೋಷ ಸಹಿಷ್ಣು ವಾಸ್ತುಶಿಲ್ಪ ಎಂದು ನೀವು ಇಲ್ಲಿ ನೋಡಬಹುದು ಈ ಲಿಂಕ್ ಮುರಿದುಹೋದರೆ ಮತ್ತು ಈ ಸರ್ವರ್ ಗಳ ನಡುವೆ ಮತ್ತೊಂದು ಮಾರ್ಗವನ್ನು ನೀವು ಕಾಣಬಹುದು ಅದರ ಮೂಲಕ ಡೇಟಾ ವನ್ನು ರೂಟ್ ಮಾಡಬಹುದು ಇದು ದೋಷ ಸಹಿಷ್ಣು ವಾಸ್ತುಶಿಲ್ಪ ಆದ್ದರಿಂದ ನೀವು 3 ಸರ್ವರ್ 3 ಸರ್ವರ್ ಆರ್ಕಿಟೆಕ್ಚರ್ ಅನ್ನು ತೆಗೆದುಕೊಳ್ಳುತ್ತೀರಿ ಎಂದು ನಾವು ಹೇಳೋಣ ಆದ್ದರಿಂದ ಮೂಲತಃ ನೀವು ಹೊಂದಲು ಹೊರಟಿರುವುದು 3 ವಿಭಿನ್ನ ಸರ್ವರ್ ಗಳೊಂದಿಗೆ ಒಂದು ಮಿನಿ ಸ್ವಿಚ್ ಆಗಿದೆ ಇದು ಮಿನಿ ಸ್ವಿಚ್ ಮತ್ತು ಇದು 3 ವಿಭಿನ್ನ ಸರ್ವರ್ ಗಳನ್ನು ಸಂಪರ್ಕಿಸುತ್ತದೆ ನಂತರ ಈ ರೀತಿಯ ಮೂರು ವಿಭಿನ್ನ ಸರ್ವರ್ ಗಳೊಂದಿಗೆ ಮತ್ತೊಂದು ಮಿನಿ ಸ್ವಿಚ್ ಅನ್ನು ಕಾಣುತ್ತೇವೆ ಆದ್ದರಿಂದ ಇದು ಒಂದು ಡಿಸೆಲ್ ಆಗಿದೆ ಇದು ಮತ್ತೊಂದು ಡಿಸೆಲ್ ಆಗಿದೆ ನೀವು ಇನ್ನೊಂದು ಮಿನಿ ಸ್ವಿಚ್ ಮತ್ತು ಮೂರು ವಿಭಿನ್ನ ಸರ್ವರ್ ಗಳೊಂದಿಗೆ ಮತ್ತೊಂದು ಡಿಸೆಲ್ ಅನ್ನು ಕಾಣಬಹುದು ಆದ್ದರಿಂದ ಇದು ಮತ್ತೊಂದು ಡಿಸೆಲ್ ಆಗಿರುತ್ತದೆ ಮತ್ತು ಈ ರೀತಿಯ 3 ವಿಭಿನ್ನ ಸರ್ವರ್ ಗಳೊಂದಿಗೆ ಮಿನಿ ಸ್ವಿಚ್ ಅನ್ನು ಕಾಣುತ್ತೇವೆ ಮೂಲಭೂತವಾಗಿ ಏನಾಗಲಿದೆ ಎಂಬುದನ್ನು ನೋಡೋಣ ಇಲ್ಲಿಂದ ಒಂದು ಸರ್ವರ್ ಮತ್ತೊಂದು ಸರ್ವರ್ ಗೆ ಸಂಪರ್ಕಗೊಳ್ಳಲಿದೆ ಇಲ್ಲಿರುವ ಈ ಸರ್ವರ್ ಒಂದಕ್ಕೆ ಸಂಪರ್ಕ ಹೊಂದಬಹುದು ಮತ್ತು ಈ ರೀತಿ ಇದು ಮುಂದುವರಿಯುತ್ತದೆ ಈ ಡಿಸೆಲ್ ಆರ್ಕಿಟೆಕ್ಚರ್ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ ಆದ್ದರಿಂದ ಈ ಕೆಲವು ವಿಭಿನ್ನ ಗುಣಲಕ್ಷಣಗಳನ್ನು ನಾನು ಈಗ ಹೈಲೈಟ್ ಮಾಡಲಿದ್ದೇನೆ ಡಿಸೆಲ್ ಮೂಲತಃ ಸರ್ವರ್ ಅನ್ನು ಪರಸ್ಪರ ಸಂಪರ್ಕಿಸಲು ಪುನರಾವರ್ತಿತವಾಗಿ ವ್ಯಾಖ್ಯಾನಿಸಲಾದ ರಚನೆಯನ್ನು ಬಳಸುತ್ತದೆ ಅಲ್ಲಿ ಸರ್ವರ್ ಹಲವಾರು ಇತರ ಸರ್ವರ್ ಗಳೊಂದಿಗೆ ಪರಸ್ಪರ ಸಂಪರ್ಕ ಹೊಂದಿದೆ ಮತ್ತು ವಿಭಿನ್ನ ಸಂವಹನ ಲಿಂಕ್ ಗಳ ಮೂಲಕ ಮಿನಿ ಸ್ವಿಚ್ ಮತ್ತು ಕಡಿಮೆ ಮಟ್ಟದ ಡಿಸೆಲ್ ಗಳು ಸಂಪೂರ್ಣ ಸಂಪರ್ಕಿತ ಗ್ರಾಫ್ ಅನ್ನು ರೂಪಿಸುತ್ತವೆ ಮತ್ತು ಇದು ದೋಷ ಸಹಿಷ್ಣು ವಾಸ್ತುಶಿಲ್ಪವಾಗಿದೆ ಆದ್ದರಿಂದ ಇವು ಡಿಸೆಲ್ ಡಿ ಸಿ ಏನ್ ವಾಸ್ತುಶಿಲ್ಪದ ವಿಭಿನ್ನ ಗುಣಲಕ್ಷಣಗಳಾಗಿವೆ ಕೊನೆಯದಾಗಿ ಬಿಕ್ಯೂಬ್ ಆರ್ಕಿಟೆಕ್ಚರ್ ನೋಡೋಣ ಇದು ಬಿಕ್ಯೂಬ್ ನ ವಾಸ್ತುಶಿಲ್ಪ ಬಿಕ್ಯೂಬ್ ಆರ್ಕಿಟೆಕ್ಚರ್ ಮಾಡ್ಯುಲರ್ ಡಾಟಾ ಸೆಂಟರ್ ಎಂಡಿಸಿ ಹೊಂದಿದೆ ಆದ್ದರಿಂದ ಈ ಮಾಡ್ಯುಲರ್ ಡೇಟಾ ಕೇಂದ್ರವು ವಿಭಿನ್ನ ಬಿಕ್ಯೂಬ್ ಗಳನ್ನು ಹೊಂದಿದೆ ಇವು ವಿಭಿನ್ನ ಬಿಕ್ಯೂಬ್ ಗಳು ಮತ್ತು ಇದು ಒಂದು ಕ್ಯೂಬ್ ಅಂದರೆ ನೀವು ಇತರ ಬಿಕ್ಯೂಬ್ ಗಳನ್ನು ಹೊಂದಬಹುದು ಆದ್ದರಿಂದ ಬಿಕ್ಯೂಬ್ ವಾಸ್ತುಶಿಲ್ಪವು ಈ ಎಲ್ಲಾ ವಿಭಿನ್ನ ಸ್ವಿಚ್ ಗಳನ್ನು ಹೊಂದಿದೆ ಮತ್ತು ಇವುಗಳನ್ನು ಬಿಕ್ಯೂಬ್ ನ ಮತ್ತೊಂದು ಹಂತಕ್ಕೆ ಸಂಪರ್ಕಿಸಲಾಗುತ್ತದೆ ಇದನ್ನು ಬಿಕ್ಯೂಬ್ 0 ಎಂದು ಹೇಳೋಣ ಇದು ಬಿಕ್ಯೂಬ್ 0 1 ಎಂದು ಹೇಳೋಣ ಇದು 0 0 ಇದು 0 1 ಬಿಕ್ಯೂಬ್ 0 2 ಮತ್ತು ಹೀಗೆ ಹೇಳೋಣ ಆದ್ದರಿಂದ ನೀವು ಇನ್ನೊಂದು ಬಿಕ್ಯೂಬ್ ಮತ್ತೊಂದು ಬಿಕ್ಯೂಬ್ ಅನ್ನು ಕಾಣುತ್ತಿದ್ದೀರಿ ಮತ್ತು ಇದು ಬಿಕ್ಯೂಬ್ 1 ಆಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಮಟ್ಟದಲ್ಲಿ ವಿಭಿನ್ನ ಸ್ವಿಚ್ ಗಳು ಇದು ಮಟ್ಟ 1 ಆಗುತ್ತದೆ ಇದು 0 ಮಟ್ಟವಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ಮಿನಿ ಸ್ವಿಚ್ ಗಳಿಂದ ಅವು ಹಂತ 1 ಕ್ಕೆ ಸಂಪರ್ಕಗೊಳ್ಳಲು ಹೋಗುವುದಿಲ್ಲ ಆದರೆ ಇಲ್ಲಿಂದ ಇವು ಸಂಪರ್ಕಗೊಳ್ಳಲಿವೆ ಆದ್ದರಿಂದ ಇದು ಇಲ್ಲಿಗೆ ಈ ರೀತಿ ಆಗುವುದಿಲ್ಲ ಆದ್ದರಿಂದ ಇವುಗಳಿಗೆ ಮಾತ್ರ ಸಂಪರ್ಕ ಕಲ್ಪಿಸಲಿದ್ದು ನಿಮ್ಮ ಬಿಕ್ಯೂಬ್ ವಾಸ್ತುಶಿಲ್ಪವು ಹೀಗೆ ಕಾಣುತ್ತದೆ ಆದ್ದರಿಂದ ನಾವು ಮತ್ತಷ್ಟು ಮುಂದುವರಿಯುತ್ತೇವೆ ಮತ್ತು ಬಿಕ್ಯೂಬ್ ವಾಸ್ತುಶಿಲ್ಪದ ವಿಭಿನ್ನ ಗುಣಲಕ್ಷಣಗಳನ್ನು ನೋಡಲು ಪ್ರಯತ್ನಿಸುತ್ತೇವೆ ಇದು ಸ್ವಿಚ್ ಕೇಂದ್ರಿತ ಅಪ್ರೋಚ್ ಗಿಂತ ಸರ್ವರ್ ಕೇಂದ್ರಿತ ವಿಧಾನವಾಗಿದೆ ಮತ್ತು ನಾನು ನಿಮಗೆ ತೋರಿಸಿದ ಮಾಡ್ಯುಲರ್ ಡೇಟಾ ಕೇಂದ್ರದಲ್ಲಿ ಇಂಟೆಲಿಜೆನ್ಸ್ ಅನ್ನು ಇರಿಸುತ್ತದೆ ಮತ್ತು ಅದು ಅನುಗುಣವಾದ ಸರ್ವರ್ ಗಳು ಯಾವುದೇ ಜೋಡಿ ಸರ್ವರ್ ಗಳ ನಡುವೆ ಅನೇಕ ಸಮಾನಾಂತರ ಕಿರು ಮಾರ್ಗಗಳನ್ನು ಒದಗಿಸುತ್ತದೆ ಎಡ್ಜ್ ಡಿಸ್ ಜಾಯಿಂಟ್ ಸಂಪೂರ್ಣ ಗ್ರಾಫ್ ಗಳನ್ನು ನಿರ್ಮಿಸುತ್ತದೆ ಮತ್ತು ಮಲ್ಟಿಪಲ್ ಎಡ್ಜ್ ಡಿಸ್ಜಾಯಿಂಟ್ ಸರ್ವರ್ ಸ್ಪ್ಯಾನಿಂಗ್ ಟ್ರೀ ಅನ್ನು ರೂಪಿಸುತ್ತದೆ ಆದ್ದರಿಂದ ಒಂದು ನಿರ್ದಿಷ್ಟ ರೀತಿಯ ರೂಟಿಂಗ್ ಪ್ರೋಟೋಕಾಲ್ ಇದೆ ಅದು ಈ ಬಿಕ್ಯೂಬ್ ಗಳನ್ನು ಬೆಂಬಲಿಸುತ್ತದೆ ಇದನ್ನು ಬಿಎಸ್ಆರ್ ಎಂದು ಕರೆಯಲಾಗುತ್ತದೆ ಬಿಕ್ಯೂಬ್ ಸೋರ್ಸ್ ರೂಟಿಂಗ್ ಪ್ರೊಟೊಕಾಲ್ ಮೂಲತಃ ಈ ನಿರ್ದಿಷ್ಟ ಬಿಕ್ಯೂಬ್ ಆರ್ಕಿಟೆಕ್ಚರ್ ನಲ್ಲಿ ರೂಟಿಂಗ್ ಮಾಡಲು ಸಹಾಯ ಮಾಡುತ್ತದೆ ಬಿಕ್ಯೂಬ್ ವಾಸ್ತುಶಿಲ್ಪದ ಈ ಗುಣಲಕ್ಷಣಗಳ ಕೆಲವು ಮುಖ್ಯಾಂಶಗಳನ್ನು ನಾನು ಚಿತ್ರಿಸಿದ್ದೇನೆ ಮತ್ತು ಅವು ಹೇಗೆ ಕಾಣುತ್ತವೆ ಎಂಬುದನ್ನು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ಬೇರೆ ಬೇರೆ ಅವಶ್ಯಕತೆಗಳನ್ನು ನಾವು ಈಗ ನೋಡೋಣ ಡೇಟಾ ಸೆಂಟರ್ ನೆಟ್ವರ್ಕ್ ಗೆ ರೂಟರ್ ಗಳು ಸ್ವಿಚ್ ಗಳು ಮೋಡೆಮ್ ಗಳು ಲ್ಯಾನ್ ಗಳ ಕೇಬಲಿಂಗ್ ವ್ಯಾನ್ ಗಳು ನೆಟ್ವರ್ಕ್ ಇಂಟರ್ಫೇಸ್ ಕೇಬಲಿಂಗ್ ಮತ್ತು ಮುಂತಾದ ವಿಭಿನ್ನ ನೆಟ್ವರ್ಕಿಂಗ್ ಉಪಕರಣಗಳು ಬೇಕಾಗುತ್ತವೆ ವಿಳಾಸ ಯೋಜನೆಗಳು ಐಪಿವಿ 4 ಐಪಿವಿ 6 ನಿಂದ ಬೆಂಬಲಿತವಾದ ಐಪಿ ವಿಳಾಸ ಯೋಜನೆ ಅಥವಾ ಅಗತ್ಯವಿರುವ ಯಾವುದಾದರೂ ಇಂಟರ್ನೆಟ್ ಬಗ್ಗೆ ಮಾತನಾಡುತ್ತಿದ್ದರೆ ಪ್ರಸ್ತುತ 2 ಆಯ್ಕೆಗಳು ಮಾತ್ರ ಆದ್ದರಿಂದ ಐಪಿವಿ 4 ಅಥವಾ ಐಪಿವಿ 6 ಆಧಾರಿತ ನೆಟ್ವರ್ಕ್ ವಿಳಾಸ ಯೋಜನೆ ಅಥವಾ ಬೆಂಬಲಿತ ನೆಟ್ವರ್ಕ್ ಸೆಕ್ಯುರಿಟಿ ಪ್ರೋಟೋಕಾಲ್ ಗಳು ಕ್ರಮಾವಳಿಗಳು ಫೈರ್ವಾಲ್ ಗಳು ಇತ್ಯಾದಿಗಳು ಈ ಡೇಟಾ ಸೆಂಟರ್ ನೆಟ್ವರ್ಕ್ ಗಳಲ್ಲಿ ಈಗಾಗಲೇ ಇಂಟರ್ನೆಟ್ ಸಂಪರ್ಕವನ್ನು ಆಪ್ಟಿಕಲ್ ವೈರ್ಲೆಸ್ ಮೂಲಕ ನೀಡಲಾಗುತ್ತದೆ ಅಥವಾ ಉಪಗ್ರಹ ಸಂವಹನದಿಂದ ಮಾಡಬಹುದು ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ವಿಭಿನ್ನ ಸವಾಲುಗಳು ಸ್ಕೇಲೆಬಿಲಿಟಿ ಸವಾಲುಗಳನ್ನು ಒಳಗೊಂಡಿವೆ ಆದ್ದರಿಂದ ನೀವು ಸಮಸ್ಯೆಗಳನ್ನು ಅಳೆಯಲು ಬಯಸಿದರೆ ನೀವು ಅಲ್ಪ ಸಂಖ್ಯೆಯ ವಿಭಿನ್ನ ವಿಷಯಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಕಳಪೆ ಸರ್ವರ್ ಟು ಸರ್ವರ್ ಸಂಪರ್ಕವು ಒಂದು ಸವಾಲಾಗಿರಬಹುದು ಏಕೆಂದರೆ ಇದು ಈ ವಿಭಿನ್ನ ವಿತರಣಾ ಸರ್ವರ್ ಗಳ ನಡುವೆ ವೇಗದ ಸಂಪರ್ಕವನ್ನು ಆಧರಿಸಿದೆ ಮತ್ತು ವಿತರಿಸಲಾಗಿದೆ ಡಿಸೆಲ್ ಬಿಕ್ಯೂಬ್ ಮತ್ತು ರ್ಯಾಕ್ ಇತ್ಯಾದಿಗಳು ಸ್ಥಾಯೀ ಸಂಪನ್ಮೂಲ ನಿಯೋಜನೆಯು ಒಂದು ಸವಾಲಾಗಿದೆ ಆದ್ದರಿಂದ ಲಭ್ಯತೆ ಮತ್ತು ಗ್ರಾಹಕರಿಂದ ಬರುವ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀವು ಈ ವಿಭಿನ್ನ ಸಂಪನ್ಮೂಲಗಳನ್ನು ನಿಯೋಜಿಸಬೇಕು ಸಂಪನ್ಮೂಲ ವಿಘಟನೆ ಸಂಪನ್ಮೂಲದ ಕೆಲವು ಭಾಗವು ಒಂದು ಸ್ಥಳದಲ್ಲಿದೆ ಸಂಪನ್ಮೂಲದ ಇನ್ನೊಂದು ಭಾಗವು ಮತ್ತೊಂದು ಸ್ಥಳದಲ್ಲಿದೆ ಆದ್ದರಿಂದ ವಿತರಿಸಿದ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತದೆ ತಪ್ಪು ಸಹಿಷ್ಣುತೆಯು ಒಂದು ಸವಾಲಾಗಿದೆ ಆದ್ದರಿಂದ ನೆಟ್ವರ್ಕ್ ನ ಕೆಲವು ಭಾಗವು ಒಟ್ಟಾರೆಯಾಗಿ ಸಿಸ್ಟಮ್ ಸಮಸ್ಯೆಯಲ್ಲಿ ಇದ್ದರೆ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ಚೇತರಿಸಿಕೊಳ್ಳಬೇಕಾಗುತ್ತದೆ ಐಐಒಟಿ ಗೆ ಸಂಪರ್ಕ ಕಲ್ಪಿಸುವ ಡೇಟಾ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಇತರ ಸವಾಲುಗಳು ಐಐಒಟಿ ಡೇಟಾ ಕೇಂದ್ರಿತವಾಗಿದೆ ಭದ್ರತಾ ಸಮಸ್ಯೆಗಳಿವೆ ಗೌಪ್ಯತೆ ಸಮಸ್ಯೆಗಳಿವೆ ವಿಭಿನ್ನ ಸಂವೇದಕಗಳು ಅಕ್ಟುಯೇಟರ್ ಗಳು ಮತ್ತು ಇನ್ನಿತರ ಕೈಗಾರಿಕಾ ಯಂತ್ರೋಪಕರಣಗಳ ಬಗ್ಗೆ ನಾವು ಮಾತನಾಡುತ್ತಿದ್ದರೆ ಲಭ್ಯತೆ ಬಹಳ ಮುಖ್ಯ ಈ ಯಂತ್ರೋಪಕರಣಗಳ ಹೆಚ್ಚಿನ ಲಭ್ಯತೆ ಎಂದರೆ ಡೇಟಾ ವನ್ನು ಉತ್ಪಾದಿಸುವ ಈ ವಿಭಿನ್ನ ಸಂವೇದಕಗಳ ಹೆಚ್ಚಿನ ಲಭ್ಯತೆ ಎಂದರ್ಥ ಆದ್ದರಿಂದ ವಿಭಿನ್ನ ಅವಶ್ಯಕತೆಗಳ ಆಧಾರದ ಮೇಲೆ ಯಾವುದೇ ಸಮಯದಲ್ಲಿ ಈ ಡೇಟಾ ದ ಲಭ್ಯತೆ ಬಹಳ ಮುಖ್ಯ ಡೇಟಾ ದ ಸಂಗ್ರಹಣೆ ಮುಖ್ಯವಾಗಿದೆ ಮತ್ತು ಐಐಒಟಿ ಯ ಅವಶ್ಯಕತೆಗಳನ್ನು ಪೂರೈಸಲು ಡಾಟಾ ಸೆಂಟರ್ ನೆಟ್ವರ್ಕ್ ಅನ್ನು ನಿರ್ಮಿಸುವುದು ಬಹಳ ಮುಖ್ಯ ಮತ್ತು ಇದು ಸವಾಲಿನ ಸಂಗತಿಯಾಗಿದೆ ಡೇಟಾ ದ ಸನ್ನಿವೇಶದಲ್ಲಿ ಐಐಓಟಿ ಸಾಕಷ್ಟು ಡೇಟಾವನ್ನು ಉತ್ಪಾದಿಸುತ್ತದೆ ಅದನ್ನು ಅಂತಿಮ ಬಳಕೆದಾರರಿಂದ ನಿರಂತರವಾಗಿ ಕಲಿಯಬೇಕಾಗಿರುತ್ತದೆ ಮತ್ತು ಅಂತಿಮ ಬಳಕೆದಾರರಿಂದ ಪಡೆಯಲಾಗುತ್ತದೆ ಮತ್ತು ವಿಭಿನ್ನ ಕ್ರಮಾವಳಿಗಳು ಬುದ್ಧಿವಂತ ಕ್ರಮಾವಳಿಗಳು ಯಂತ್ರ ಕಲಿಕೆಯನ್ನು ಬಳಸುವುದರಿಂದ ಅರ್ಥೈಸಿಕೊಳ್ಳಬೇಕಾಗುತ್ತದೆ ಕ್ರಮಾವಳಿಗಳು ಮತ್ತು ಈ ನಿರ್ದಿಷ್ಟ ಡೇಟಾ ದ ಸಂಗ್ರಹಣೆಗೆ ಸಂಬಂಧಿಸಿದಂತೆ ವಿಭಿನ್ನ ಸವಾಲುಗಳು ಶೇಖರಣೆಯು ಗ್ರಾಹಕರಿಂದ ನಡೆಸಲ್ಪಡಬಹುದು ಅಥವಾ ಉದ್ಯಮದ ಅವಶ್ಯಕತೆಗಳನ್ನು ಆಧರಿಸಿರಬಹುದು ಆದ್ದರಿಂದ ನಾವು ಐಐಓಟಿ ಯೊಂದಿಗೆ ಡೇಟಾ ಕೇಂದ್ರದ ಬಗ್ಗೆ ಮಾತನಾಡುವಾಗ ವಿಭಿನ್ನ ಡೇಟಾ ಮತ್ತು ಶೇಖರಣಾ ಅವಶ್ಯಕತೆಗಳು ಮತ್ತು ಸವಾಲುಗಳಿವೆ ನೀವು ಡೇಟಾ ಸೆಂಟರ್ ನೆಟ್ವರ್ಕ್ ನ ಭದ್ರತಾ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದರೆ ಯಾವುದೇ ನೆಟ್ವರ್ಕ್ ನಲ್ಲಿ ಹೆಚ್ಚಿನ ಭದ್ರತಾ ಸಮಸ್ಯೆಗಳಿವೆ ಮತ್ತು ಅದೂ ಸಹ ಸಂಪನ್ಮೂಲ ನಿರ್ಬಂಧದೊಂದಿಗೆ ಐಐಓಟಿ ಸಂಪರ್ಕಗಳನ್ನು ಹೊಂದಿರುತ್ತವೋ ಅಲ್ಲಿ ಭದ್ರತೆಯು ಒಂದು ದೊಡ್ಡ ಸಮಸ್ಯೆಯಾಗಿದೆ ಮತ್ತು ಸಮರ್ಪಕವಾಗಿ ವ್ಯವಹರಿಸಬೇಕಾಗುತ್ತದೆ ಐಐಒಟಿ ಡೇಟಾ ದಲ್ಲಿ ಗೌಪ್ಯತೆ ಸಮಸ್ಯೆಗಳು ಪ್ರಮುಖವಾಗಿವೆ ಅಲ್ಲಿ ಈ ಡೇಟಾ ಎಲ್ಲಿಗೆ ಹೋಗುತ್ತದೆ ಮತ್ತು ಅದರ ಆಧಾರದ ಮೇಲೆ ನೆಟ್ವರ್ಕ್ ನ ವಿವಿಧ ಭಾಗಗಳ ಮೂಲಕ ಅದು ಹೋಗುತ್ತದೆ ಏಕೆಂದರೆ ಈ ಡೇಟಾ ವು ಕೆಲವೊಮ್ಮೆ ಸೂಕ್ಷ್ಮ ಡೇಟಾ ವನ್ನು ಹೊಂದಿರುತ್ತದೆ ಆದ್ದರಿಂದ ಈ ಡೇಟಾ ದ ಗೌಪ್ಯತೆ ಬಹಳ ಮುಖ್ಯ ಆದ್ದರಿಂದ ಐಐಒಟಿ ಯ ಸಂದರ್ಭದಲ್ಲಿ ಡೇಟಾ ಗೌಪ್ಯತೆ ರಕ್ಷಣೆಯ ಗೌಪ್ಯತೆ ಮತ್ತು ಇದು ಡಿಸಿಎನ್ ನೊಂದಿಗಿನ ಪರಸ್ಪರ ಸಂಪರ್ಕವು ಒಂದು ಪ್ರಮುಖ ಸವಾಲಾಗಿದೆ ಐಐಒಟಿ ಯೊಂದಿಗಿನ ಡೇಟಾ ಹೆಚ್ಚಿನ ಲಭ್ಯತೆಯು ಡಿಸಿಎನ್ ನೊಂದಿಗೆ ಐಐಒಟಿ ಯ ಸಂಪರ್ಕವನ್ನು ಬಹಳ ಮುಖ್ಯವಾಗಿಸುತ್ತದೆ ಪರಸ್ಪರ ಸಂಬಂಧ ಹೊಂದಿರುವ ಅಸಂಖ್ಯಾತ ಸಾಧನಗಳ ಸಂಪರ್ಕದಂತಹ ವಿಭಿನ್ನ ಅವಶ್ಯಕತೆಗಳನ್ನು ನೋಡಿಕೊಳ್ಳುತ್ತದೆ ಭದ್ರತಾ ನಿರ್ವಹಣೆಯ ಸಂಕೀರ್ಣತೆಯ ಹೆಚ್ಚಳ ಭದ್ರತಾ ಸವಾಲುಗಳಿಂದ ಉಂಟಾಗುವ ಪರಿಣಾಮಗಳು ನೈಜ ಸಮಯದ ವ್ಯವಹಾರ ಪ್ರಕ್ರಿಯೆಗಳು ವೈಯಕ್ತಿಕ ಡೇಟಾ ಸುರಕ್ಷತೆ ಇತ್ಯಾದಿಗಳು ಹೆಚ್ಚಿನ ಲಭ್ಯತೆ ಮತ್ತು ಡಿಸಿಎನ್ ನ ಸಂದರ್ಭದಲ್ಲಿ ಐಐಓಟಿ ಗೆ ಸಂಬಂಧಿಸಿದಂತೆ ವಿಭಿನ್ನ ಸವಾಲುಗಳಾಗಿವೆ ಶೇಖರಣಾ ನಿರ್ವಹಣೆ ಇಲ್ಲಿ ಮುಖ್ಯವಾಗಿದೆ ನಾವು ಐಐಓಟಿ ಯಿಂದ ಬರುವ ಹೆಚ್ಚಿನ ಪ್ರಮಾಣದ ಡೇಟಾ ದ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ಡೇಟಾ ವನ್ನು ಹೇಗೆ ಪರಿಣಾಮಕಾರಿಯಾದ ರೀತಿಯಲ್ಲಿ ಸಂಗ್ರಹಿಸುತ್ತೀರಿ ಎಂಬುದು ಬಹಳ ಮುಖ್ಯ ಆದ್ದರಿಂದ ಡಾಟಾ ಸೆಂಟರ್ ನೆಟ್ವರ್ಕ್ ಗಳು ವಿಭಿನ್ನ ಬ್ಯಾಂಡ್ವಿಡ್ತ್ ಅವಶ್ಯಕತೆಗಳನ್ನು ಬೆಂಬಲಿಸುತ್ತವೆ ಏಕೆಂದರೆ ಇದು ಒಂದು ಬ್ಯಾಂಡ್ವಿಡ್ತ್ ಮಾದರಿಯ ಲಭ್ಯತೆ ಮತ್ತು ಅವುಗಳ ಬ್ಯಾಂಡ್ವಿಡ್ತ್ ನಲ್ಲಿ ಕ್ರಿಯಾತ್ಮಕ ಬದಲಾವಣೆಗಳಾಗಬಹುದು ಆದ್ದರಿಂದ ಅನುಗುಣವಾಗಿ ಡೇಟಾ ಸೆಂಟರ್ ನೆಟ್ವರ್ಕ್ ನ ಕಾರ್ಯಕ್ಷಮತೆಯೂ ಬದಲಾಗುತ್ತದೆ ಮತ್ತು ನಾವು ಐಐಒಟಿ ಬಗ್ಗೆ ಮಾತನಾಡುತ್ತಿದ್ದರೆ ಐಐಒಟಿ ಸಂಪೂರ್ಣವಾಗಿ ವಿತರಿಸಲ್ಪಟ್ಟ ವ್ಯವಸ್ಥೆಯಾಗಿದೆ ಮತ್ತು ವ್ಯವಸ್ಥೆಯ ವಿವಿಧ ಭಾಗಗಳಿಂದ ಬರುವ ಈ ವಿಭಿನ್ನ ಬ್ಯಾಂಡ್ವಿಡ್ತ್ ಅವಶ್ಯಕತೆಗಳು ಸಹ ಕಾಲಾನಂತರದಲ್ಲಿ ಬದಲಾಗಬಹುದು ಆದ್ದರಿಂದ ಇದನ್ನು ಪೂರೈಸುವುದು ನಿರ್ದಿಷ್ಟ ಅವಶ್ಯಕತೆಗಳು ಬಹಳ ಮುಖ್ಯ ಆದ್ದರಿಂದ ಕೊನೆಯದಾಗಿ ನಾನು ಸಾಫ್ಟ್ವೇರ್ ಡಿಫೈನ್ಡ್ ಡಾಟಾ ಸೆಂಟರ್ ನೆಟ್ವರ್ಕ್ ಬಗ್ಗೆ ಮಾತನಾಡಲಿದ್ದೇನೆ ಸಾಫ್ಟ್ವೇರ್ ಡಿಫೈನ್ಡ್ ಡಾಟಾ ಸೆಂಟರ್ ನೆಟ್ವರ್ಕ್ ನಲ್ಲಿ ನಾವು ವರ್ಚುವಲೈಸ್ಡ್ ಡಾಟಾ ಸೆಂಟರ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಮೂಲತಃ ಮಿತಿ ಮೀರಿದ ಭೌತಿಕ ನಿದರ್ಶನಗಳಾಗಿವೆ ಮತ್ತು ಈ ವರ್ಚುವಲೈಸ್ಡ್ ನಿದರ್ಶನಗಳನ್ನು ನೀವು ಹೇಗೆ ಪರಸ್ಪರ ಸಂಪರ್ಕಿಸುತ್ತೀರಿ ಮತ್ತು ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸುವುದು ಸಾಫ್ಟ್ವೇರ್ ವ್ಯಾಖ್ಯಾನಿಸಿದ ಡೇಟಾ ಕೇಂದ್ರದ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ ನಲ್ಲಿ ಮೂಲಭೂತವಾಗಿ ನಾವು ನಿಯಂತ್ರಣ ಸಮತಲವನ್ನು ಡೇಟಾ ಪ್ಲೇನ್ ನಿಂದ ಬೇರ್ಪಡಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಡೇಟಾ ಪ್ಲೇನ್ ಮತ್ತು ಕಂಟ್ರೋಲ್ ಪ್ಲೇನ್ ಅನ್ನು ಸಾಂಪ್ರದಾಯಿಕವಾಗಿ ಸಾಫ್ಟ್ವೇರ್ ಡಿಫೈನ್ಡ್ ಆರ್ಕಿಟೆಕ್ಚರ್ ನಲ್ಲಿ ಸೇರಿಸಲಾಯಿತು ಸಾಫ್ಟ್ವೇರ್ ಡಿಫೈನ್ಡ್ ಡಾಟಾ ಸೆಂಟರ್ ನೆಟ್ವರ್ಕ್ ನಾವು ಡಾಟಾ ಪ್ಲೇನ್ ನಿಂದ ನಿಯಂತ್ರಣ ಪ್ಲೇನ್ ಅನ್ನು ಬೇರ್ಪಡಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಅವಶ್ಯಕತೆಗಳಲ್ಲಿನ ಕ್ರಿಯಾತ್ಮಕ ಅವಶ್ಯಕತೆಗಳ ಬದಲಾವಣೆಗಳನ್ನು ಅವಲಂಬಿಸಿ ನೀವು ಕೇಂದ್ರೀಕೃತ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪರಿಣಾಮ ಬೀರಬಹುದು ಮತ್ತು ಹೀಗೆ ನೀವು ಡೇಟಾ ಕೇಂದ್ರದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಉದ್ಯೋಗಗಳ ಕಾರ್ಯಗತಗೊಳಿಸುವಿಕೆಯನ್ನು ಬದಲಾಯಿಸಬಹುದು ಆದ್ದರಿಂದ ನೆಟ್ವರ್ಕ್ ವರ್ಚುವಲೈಸೇಶನ್ ಸ್ಟೋರೇಜ್ ವರ್ಚುವಲೈಸೇಶನ್ ಸರ್ವರ್ ವರ್ಚುವಲೈಸೇಶನ್ ಮುಂತಾದವು ಸಾಫ್ಟ್ವೇರ್ ವ್ಯಾಖ್ಯಾನಿತ ಡೇಟಾ ಕೇಂದ್ರಗಳನ್ನು ನಿರ್ಮಿಸಲು ಮತ್ತು ವ್ಯವಹಾರದ ಅವಶ್ಯಕತೆಗಳ ವ್ಯವಹಾರ ತರ್ಕವನ್ನು ನೋಡಿಕೊಳ್ಳುವಲ್ಲಿ ಪ್ರಮುಖವಾಗಿವೆ ಇವುಗಳನ್ನು ಸಹ ಸಮರ್ಪಕವಾಗಿ ನೋಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸಾಫ್ಟ್ವೇರ್ ವ್ಯಾಖ್ಯಾನಿತ ಡೇಟಾ ಕೇಂದ್ರದಲ್ಲಿ ನೆಟ್ವರ್ಕ್ ವರ್ಚುವಲೈಸೇಶನ್ ಲೇಯರ್ ಸ್ಟೋರೇಜ್ ವರ್ಚುವಲೈಸೇಶನ್ ಲೇಯರ್ ಮತ್ತು ಸರ್ವರ್ ವರ್ಚುವಲೈಸೇಶನ್ ಲೇಯರ್ ಜೊತೆಗೆ ಪ್ರತ್ಯೇಕ ವ್ಯವಹಾರ ಲಾಜಿಕ್ ಲೇಯರ್ ಇರಬೇಕು ಆದ್ದರಿಂದ ನಿಯಂತ್ರಣ ಮತ್ತು ಡೇಟಾ ವಿಮಾನಗಳನ್ನು ಬೇರ್ಪಡಿಸುವುದು ಮತ್ತು ಸ್ಥಿತಿಸ್ಥಾಪಕತ್ವದ ಅಗತ್ಯತೆಗಳನ್ನು ಪೂರೈಸುವುದು ಬಹಳ ಮುಖ್ಯ ಅಂದರೆ ಅವಶ್ಯಕತೆಗಳ ಹೆಚ್ಚಳ ಅವಶ್ಯಕತೆಗಳ ಸ್ಕೇಲೆಬಿಲಿಟಿ ಮುಂತಾದವುಗಳನ್ನು ಅವಲಂಬಿಸಿ ಸಂಪನ್ಮೂಲಗಳು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತವೆ ಮತ್ತು ಅಂತಿಮ ಬಳಕೆದಾರರಿಗೆ ಲಭ್ಯವಾಗುತ್ತವೆ ಆದ್ದರಿಂದ ಚುರುಕುತನವು ಬಹಳ ಮುಖ್ಯವಾದ ಲಕ್ಷಣವಾಗಿದೆ ಮತ್ತು ಇದು ಡೇಟಾ ಕೇಂದ್ರದ ಲಕ್ಷಣದ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಹೇಳಿದ್ದೇನೆ ಸಾಮಾನ್ಯವಾಗಿ ಡೇಟಾ ಸೆಂಟರ್ ನೆಟ್ವರ್ಕ್ ಮತ್ತು ಸಾಫ್ಟ್ವೇರ್ ಡೇಟಾ ಸೆಂಟರ್ ಗಳ ಚುರುಕುತನವು ಬಹಳ ಮುಖ್ಯ ಮತ್ತು ಅದನ್ನು ಬೆಂಬಲಿಸಬೇಕು ಆದ್ದರಿಂದ ಯಾವುದೇ ಸಮಯದಲ್ಲಿ ಯಾವುದೇ ಸರ್ವರ್ ನಲ್ಲಿ ಯಾವುದೇ ರೀತಿಯ ಸೇವೆಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಚುರುಕುತನದ ಅವಶ್ಯಕತೆಗಳನ್ನು ಪೂರೈಸುವುದು ಯಾವುದೇ ಡೇಟಾ ಸೆಂಟರ್ ನೆಟ್ವರ್ಕ್ ನ ಪ್ರಮುಖ ಅವಶ್ಯಕತೆಯಾಗಿದೆ ಮತ್ತು ಖಂಡಿತವಾಗಿಯೂ ಸಾಫ್ಟ್ವೇರ್ ವ್ಯಾಖ್ಯಾನಿತ ಡೇಟಾ ಕೇಂದ್ರಕ್ಕೆ ಬಹಳ ಅವಶ್ಯಕತೆಯಾಗಿದೆ ಆದ್ದರಿಂದ ಇವು ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ಕೆಲವು ವಿಭಿನ್ನ ವ್ಯತ್ಯಾಸಗಳಾಗಿವೆ ಈ ನಿರ್ದಿಷ್ಟ ಉಪನ್ಯಾಸವು ನಿಮಗೆ ಈ ಕೆಲವು ನಿರ್ದಿಷ್ಟ ಉಲ್ಲೇಖಗಳನ್ನಾದರೂ ನೋಡಲು ಆಸಕ್ತಿ ಹೊಂದಿದ್ದರೆ ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಈ ನಿರ್ದಿಷ್ಟ ಉಪನ್ಯಾಸವು ನಿಮಗೆ ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ಅವಲೋಕನವನ್ನು ನೀಡಿದೆ ಮತ್ತು ಅದು ಹೇಗೆ ಸ್ಥಾನದಲ್ಲಿದೆ ಐಐಒಟಿ ಗೆ ಸಂಬಂಧಿಸಿದಂತೆ ಡಾಟಾ ಸೆಂಟರ್ ನೆಟ್ವರ್ಕ್ ಗಳ ವಿಭಿನ್ನ ಸವಾಲುಗಳು ಯಾವುವು ವಿಶೇಷವಾಗಿ ನೀವು ಐಐಒಟಿ ಯ ಸಂದರ್ಭದಲ್ಲಿ ಮಾತನಾಡುವಾಗ ನಾವು ಚರ್ಚಿಸಿದ್ದೇವೆ ಡೇಟಾ ಸೆಂಟರ್ ನೆಟ್ವರ್ಕ್ ಗಾಗಿ ಲಭ್ಯವಿರುವ ವಿಭಿನ್ನ ವಾಸ್ತುಶಿಲ್ಪಗಳನ್ನು ಮತ್ತು ನೀವು ಅವುಗಳನ್ನು ಹೇಗೆ ಬಳಸಲಿದ್ದೀರಿ ಎಂಬುದರ ಕುರಿತು ನಾವು ವಿವರವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸವು ಡೇಟಾ ಸೆಂಟರ್ ನೆಟ್ವರ್ಕ್ ಗಳು ಮತ್ತು ಅವುಗಳ ಅನುಗುಣವಾದ ವಾಸ್ತುಶಿಲ್ಪಗಳು ಮತ್ತು ಸವಾಲುಗಳ ಬಗ್ಗೆ ಕೆಲವು ಅವಲೋಕನವನ್ನು ಪಡೆಯುವುದರ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಡೇಟಾ ಸೆಂಟರ್ ನೆಟ್ವರ್ಕ್ ಗಳ ಈ ನಿರ್ದಿಷ್ಟ ಉನ್ನತ ಮಟ್ಟದ ತಿಳುವಳಿಕೆಯು ಉದ್ಯಮ ವಿಭಾಗದ ನಿರ್ದಿಷ್ಟ ಅವಶ್ಯಕತೆಗಳಿಗೆ ಚದುರಿಸಲು ಸಮಗ್ರವಾಗಿ ಐಐಓಟಿ ವ್ಯವಸ್ಥೆಗಳನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಈ ನಿರ್ದಿಷ್ಟ ಐಐಓಟಿ ನೀವು ವ್ಯವಸ್ಥೆಯನ್ನು ನಿರ್ಮಿಸುತ್ತಿದ್ದೀರಿ ನೀವು ಬೆಂಬಲಿಸುವ ಸ್ಥಳವನ್ನು ನಿರ್ಮಿಸುತ್ತಿದ್ದೀರಿ